ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಮೂಲಭೂತ ತತ್ವಗಳು ಮತ್ತು ಲೆಕ್ಕಾಚಾರಗಳ ಕುರಿತು ಬೃಹತ್ ಮುಕ್ತ ಆನ್ಲೈನ್ ಕೋರ್ಸ್ಗೆ ಸುಸ್ವಾಗತ ನಾವು ಬಹು ಹಂತದ ವ್ಯವಸ್ಥೆಗಳ ಮೂಲ ತತ್ವಗಳನ್ನು ಮಾಡ್ಯೂಲ್ 5 ರಂತೆ ಚರ್ಚಿಸುತ್ತಿದ್ದೇವೆ ಮತ್ತು ಆ ಮಾಡ್ಯೂಲ್ ಅಡಿಯಲ್ಲಿ ನಾವು ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಒತ್ತಡದ ಪಾರ್ಷಿಯಲ್ ಪ್ರೆಶರ್Partial pressure ಕುರಿತು ಚರ್ಚಿಸಿದ್ದೇವೆ ವಾಸ್ತವವಾಗಿ ಆ ಪದಗಳನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ ಮತ್ತು ಡಾಲ್ಟನ್ ನಿಯಮವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನಿಮಗೆ ತಿಳಿದಿದೆ ಕ್ಲಾಸಿಯಸ್ ಕ್ಲಾಪಿರಾನ್ ಸಮೀಕರಣ ಮತ್ತು ಆಂಟೊನಿAntoine'sರವರ ಸಮೀಕರಣದ ಆಧಾರದ ಮೇಲೆ ವಿವಿಧ ತಾಪಮಾನದಲ್ಲಿ ಆವಿಯ ಒತ್ತಡವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನಾವು ಚರ್ಚಿಸಿದ್ದೇವೆ ಒಂದು ರೆಫರನ್ಸ್ಸಂಯುಕ್ತವಸ್ತುವಿಗೆ ಸಂಬಂಧಿಸಿದ ವಸ್ತುವಿನ ಆವಿಯ ಒತ್ತಡದಿಂದ ಮತ್ತು ಮತ್ತು ಆ ಆವಿಯ ಒತ್ತಡವು ಮೂಲತಃ ಅದನ್ನು ಕಾಕ್ಸ್COX ಚಾರ್ಟ್ನಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತು ಕಾಕ್ಸ್ ಚಾರ್ಟ್ ಅನ್ನು ಆಧರಿಸಿ ಆ ಆವಿಯ ಒತ್ತಡವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ಈಗಾಗಲೇ ಚರ್ಚಿಸಲಾಗಿದೆ ಮತ್ತು ಆವಿಯ ಒತ್ತಡ ಮತ್ತು ಈಕ್ವಿಲಿಬ್ರಿಯಮ್Equilibrium ಸ್ಥಿತಿಯಲ್ಲಿ ಪಾರ್ಷಿಯಲ್ ಪ್ರೆಶರ್Partial pressure ಆಧಾರದ ಮೇಲೆ ಸ್ಯಾಚುರೇಶನ್ ಬಿಂದುವಿನಲ್ಲಿ ಡಿವ್ ಬಿಂದುವನ್ನು ಹೇಗೆ ವ್ಯಾಖ್ಯಾನಿಸಬಹುದು ಎಂಬುದನ್ನು ನಾವು ಚರ್ಚಿಸಿದ್ದೇವೆ ಆದ್ದರಿಂದ ಈ ಉಪನ್ಯಾಸದಲ್ಲಿ ಆ ಸ್ಯಾಚುರೇಶನ್Saturation ಸ್ಥಿತಿಯ ಬಗ್ಗೆ ಇನ್ನೂ ಹೆಚ್ಚು ಚರ್ಚಿಸುತ್ತೇವೆ ಮತ್ತು ವಾಸ್ತವವಾಗಿ ಸ್ಯಾಚುರೇಶನ್ ಸ್ಥಿತಿಯನ್ನು ಪರಿಗಣಿಸುವ ಮೊದಲು ನೀವು ಕೆಲವು ಈಕ್ವಿಲಿಬ್ರಿಯಮ್ ಸ್ಥಿತಿಯನ್ನು ತಿಳಿದುಕೊಳ್ಳಬೇಕು ಅಂದರೆ ರೌಲ್ಟ್ Raoult's ನಿಯಮ ಹೆನ್ರಿನಿಯಮ ಮತ್ತು ರಿಲೇಟಿವ್ ವೊಲಟೈಲಿಟಿಗಳಾಗಿವೆ ಈ ನಿಯಮಗಳನ್ನು ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗಿದೆ ಈ ನಿಯಮಗಳ ಆಧಾರದ ಮೇಲೆ ನಮ್ಮ ದ್ರವ ಫೇಸ್Phase ಘಟಕಗಳ ಕಾನ್ಸಂಟ್ರೇಷನ್ಗೆ ಸಂಬಂಧಿಸಿದಂತೆ ಆ ಪಾರ್ಷಿಯಲ್ ಪ್ರೆಶರ್ ಮತ್ತು ಆವಿಯ ಒತ್ತಡವನ್ನು ಹೇಗೆ ಲೆಕ್ಕ ಹಾಕುವುದು ಎಂಬ ವಿಷಯಗಳನ್ನು ಚರ್ಚಿಸಲಾಗಿದೆ ಆದ್ದರಿಂದ ಅದರ ಆಧಾರದ ಮೇಲೆ ನಾವು ಅದರ ಸ್ಯಾಚುರೇಶನ್ ಬಗ್ಗೆ ಚರ್ಚಿಸುವ ಮೂಲಕ ಈಕ್ವಿಲಿಬ್ರಿಯಮ ಸ್ಥಿತಿಯ ಮತ್ತು ವಾತಾವರಣದ ಸ್ಥಿತಿಯಲ್ಲಿ ಗಾಳಿ ಮತ್ತು ನೀರಿನ ಮಿಶ್ರಣದಲ್ಲಿ ಈ ನೀರಿನ ಆವಿಯು ಗಾಳಿಯಲ್ಲಿ ಹೇಗೆ ಸ್ಯಾಚುರೇಟೆಡ್ ಆಗಿರುತ್ತದೆ ಎಂಬುದರ ಬಗ್ಗೆ ಹೆಚ್ಚು ಚರ್ಚಿಸುತ್ತೇವೆ ಅದು ಹ್ಯೂಮಿಡಿಟಿ ಯಿಂದ ಪ್ರತಿನಿಧಿಸುತ್ತದೆ ಅದು ಹೇಗೆ ವಾಸ್ತವವಾಗಿ ಅಬ್ಸಲ್ಯೂಟ್ ಹ್ಯೂಮಿಡಿಟಿ ರಿಲೇಟಿವ್ ಹ್ಯುಮಿಡಿಟಿ ಮತ್ತು ರಿಲೇಟಿವ್ ಸ್ಯಾಚುರೇಶನ್ ಗಳು ಅವು ನಿಜವಾಗಿ ಹೇಗೆ ಸಂಬಂಧಿಸಿವೆ ಮತ್ತು ಅದರ ಆಧಾರದ ಮೇಲೆ ಸ್ಯಾಚುರೇಶನ್ ಸ್ಥಿತಿಯನ್ನು ನೀವು ತಿಳಿದಿದ್ದೀರಿ ಈಕ್ವಿಲಿಬ್ರಿಯಮ್ ಸ್ಥಿತಿಯಲ್ಲಿ ತೇವಾಂಶದ ಉಪಸ್ಥಿತಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ಗಾಳಿಯ ಆರ್ದ್ರತೆಯ ಪರಿಮಾಣ ಹೇಗಿರಬೇಕು ಮತ್ತು ಸಹಜವಾಗಿ ಸೈಕೋಮೆಟ್ರಿಕ್ ಚಾರ್ಟ್ ಅನ್ನು ಬಳಸಿಕೊಂಡು ಆ ವಿಷಯಗಳನ್ನು ಸಹ ಚರ್ಚಿಸಲಾಗುವುದು ಇದು ಅಬ್ಸಲ್ಯೂಟ್ ಹ್ಯೂಮಿಡಿಟಿ ರಿಲೇಟಿವ್ ಹ್ಯೂಮಿಡಿಟಿ ಸ್ಯಾಚುರೇಶನ್ ಮತ್ತು ಡಿವ್ ಬಿಂದು ತಾಪಮಾನಗಳ ನಡುವಿನ ಸಂಬಂಧದ ಎಥಾಲ್ಪಿ ಯಂತಹ ಚರಾಂಶಗಳ ಸಂಬಂಧಿಸಿದ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಇವುಗಳನ್ನು ಸೈಕೋಮೆಟ್ರಿಕ್ ಚಾರ್ಟ್ ಎಂದು ಕರೆಯಲ್ಪಡುವ ಚಿತ್ರಾತ್ಮಕ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಮತ್ತು ಇಲ್ಲಿ ಈ ಉಪನ್ಯಾಸದಲ್ಲಿ ಆ ಚರಾಂಶಗಳನ್ನು ಕಂಡುಹಿಡಿಯಲು ಸೈಕೋಮೆಟ್ರಿಕ್ ಚಾರ್ಟ್ ಅನ್ನು ಹೇಗೆ ಬಳಸುವುದು ಎಂದು ನಾವು ಚರ್ಚಿಸುತ್ತೇವೆ ಮೊದಲನೆಯದಾಗಿ ನಾವು ಸ್ಯಾಚುರೇಶನ್ ಎಂದರೇನು ಎಂದು ಮತ್ತೊಮ್ಮೆ ನೋಡೊಣ ಆದ್ದರಿಂದ ಸ್ಯಾಚುರೇಶನ್ ಪಾರ್ಷಿಯಲ್ ಪ್ರೆಶರ್ ಇದು ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ನಾವು ಈಗಾಗಲೇ ಆ ಆವಿಯ ಒತ್ತಡವನ್ನು ಚರ್ಚಿಸಿದ್ದೇವೆ ಕ್ಲಾಸಿಯಸ್ ಕ್ಲಾಪಿರಾನ್ ಸಮೀಕರಣ ಮತ್ತು ಆಂಟೊನಿ ಸಮೀಕರಣದ ಆಧಾರದ ಮೇಲೆ ಈಕ್ವಿಲಿಬ್ರಿಯಮ್ ಸ್ಥಿತಿಯಲ್ಲಿ ಹೇಗೆ ಲೆಕ್ಕಾಚಾರ ಮಾಡುವುದು ಆದ್ದರಿಂದ ನಿರ್ದಿಷ್ಟ ತಾಪಮಾನದಲ್ಲಿ ಆಂಟೊನಿ ಸಮೀಕರಣ ಅಥವಾ ಕ್ಲಾಸಿಯಸ್ ಕ್ಲಾಪಿರಾನ್ ಸಮೀಕರಣ ಗಳು ನಿಮಗೆ ತಿಳಿದಿದ್ದರೆ ಆವಿಯ ಒತ್ತಡ ಏನೆಂದು ನೀವು ಕಂಡುಹಿಡಿಯಲು ಸಾಧ್ಯವಾಗುತ್ತದೆ ಈಗ ನೀವು ಆ ಪಾರ್ಷಿಯಲ್ ಪ್ರೆಶರ್ ಈಕ್ವಿಲಿಬ್ರಿಯಮ್ ಸ್ಥಿತಿಯ ಆವಿಯ ಒತ್ತಡವನ್ನು ತಿಳಿದಿದ್ದರೆ ಅಥವಾ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಎಂದು ನೀವು ನೋಡಬಹುದು ನಂತರ ಆ ಸ್ಥಿತಿಯಲ್ಲಿ ದ್ರವ ಹಂತದಿಂದ ಆ ಈಕ್ವಿಲಿಬ್ರಿಯಮ್ ಸ್ಥಿತಿಯ ಅಡಿಯಲ್ಲಿ ಆ ಆವಿಯನ್ನು ಸಣ್ಣ ಪ್ರಮಾಣದಲ್ಲಿ ಸೇರಿಸಿದರೆಇದು ವ್ಯವಸ್ಥೆಯು ಸಾಂದ್ರೀಕರಣಕ್ಕೆ ಕಾರಣವಾಗುತ್ತದೆ ಎಂದು ನೋಡುತ್ತೀರಿ ಅಂದರೆ ಆ ನಿರ್ದಿಷ್ಟ ಸ್ಥಿತಿಯಲ್ಲಿ ಸಾಂದ್ರೀಕರಣ ಸಂಭವಿಸುತ್ತದೆ ಎಂದು ಇಲ್ಲಿ ಕರೆಯಲಾಗುತ್ತದೆ ಮತ್ತು ಯಾವ ತಾಪಮಾನದಲ್ಲಿ ಈ ಸ್ಯಾಚುರೇಶನ್ ಸಂಭವಿಸುತ್ತದೆ ಇದರರ್ಥ ಈ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಅದರ ಅಡಿಯಲ್ಲಿ ಆವಿಯು ಮೊದಲ ಹಂತದಲ್ಲಿ ಸಾಂದ್ರೀಕರಣಗೊಳ್ಳುತ್ತದೆ ಮತ್ತು ಆ ಬಿಂದುವನ್ನು ಡಿವ್ ಬಿಂದು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸ್ಯಾಚುರೇಟೆಡ್ ಆವಿಯು ಆ ಪಾರ್ಷಿಯಲ್ ಪ್ರೆಶರ್ ಹೊಂದಿರುತ್ತದೆ ಈ ಸಮೀಕರಣದ ಆಧಾರದ ಮೇಲೆ ಲೆಕ್ಕಹಾಕಲಾಗುತ್ತದೆ ಆದರೆ ಪಾರ್ಷಿಯಲ್ ಪ್ರೆಶರ್ pi ಯು yiP ಗೆ ಸಮವಾಗಿರುತ್ತದೆ ಇಲ್ಲಿ pi ಯು ಘಟಕದ ಪಾರ್ಷಿಯಲ್ ಪ್ರೆಶರ್ ಆಗಿದೆ ಮತ್ತು yi ಯು i ಘಟಕದ ಮೋಲ್ ಭಿನ್ನಾಂಶ ಮತ್ತು P ಎಂಬುದು ವ್ಯವಸ್ಥೆಯ ಒಟ್ಟು ಒತ್ತಡವಾಗಿದೆ ಆದ್ದರಿಂದ yi ಮತ್ತು p ಗಳ ಗುಣಲಬ್ಧವು ಪಾರ್ಷಿಯಲ್ ಪ್ರೆಶರ್ ಆಗಿರುತ್ತದೆ ಮತ್ತು ಪಾರ್ಷಿಯಲ್ ಪ್ರೆಶರ್ ಇದು ಆವಿಯ ಒತ್ತಡಕ್ಕೆ ಸಮವಾಗಿದ್ದರೆ ಅನ್ನು Piv ಎಂದು ಸೂಚಿಸಲಾಗುತ್ತದೆ ಇದನ್ನು ನಾವು ನಮ್ಮ ಈ ಮೊದಲಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗಿದೆ ಅನಿಲ ಫೇಸ್ ದಲ್ಲಿ ಆವಿಯ ಈ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮನಾದಾಗನಂತರ ಸ್ಯಾಚರೇಶನ್ ಆರಂಭವಾಗುವುದು ನೀವು ನೋಡುತ್ತೀರಿ ಮತ್ತು ಆ ದ್ರಾವಣದ ಆಯಾ ತಾತ್ಕಾಲಿಕ ತಾಪಮಾನವನ್ನು ಸ್ಯಾಚುರೇಟೆಡ್ ತಾಪಮಾನ ಎಂದು ಕರೆಯಲಾಗುತ್ತದೆ ಅಥವಾ ಇದನ್ನು ಡಿವ್ ಬಿಂದು ತಾಪಮಾನ ಎಂದು ಪರಿಗಣಿಸಲಾಗುತ್ತದೆ ಈಗ ಆವಿಯ ಒತ್ತಡವು ಪಾರ್ಷಿಯಲ್ ಪ್ರೆಶರ್ ಗಿಂತ ಕಡಿಮೆ ಇದೆ ಎಂದು ಭಾವಿಸಿದರೆ ಆಗ ಏನಾಗುತ್ತದೆ ಈಗ ಈ ಸಂದರ್ಭದಲ್ಲಿ ಅನಿಲ ಫೇಸ್ ದಲ್ಲಿನ ಆವಿಯ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕಿಂತ ಕಡಿಮೆ ಇದ್ದರೆ ನೀವು ಭಾಗಶ ಆವಿಯು ಸ್ಯಾಚರೇಟ್ ಆಗುವುದನ್ನು ಮತ್ತು ಸೂಪರ್ ಹೀಟ್ ಆಗಿರುವ ಆವಿ ಅಲ್ಲಿ ಇರುತ್ತದೆ ಸೂಪರ್ ಹೀಟ್ ಆದ ಅವಿಗೆ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕಿಂತ ಕಡಿಮೆ ಇದ್ದರೆ ಮತ್ತು ಇದು ಅವಿಯ ಒತ್ತಡಕ್ಕೆ ಸಮವಾಗಿರುತ್ತದೆ ಮತ್ತು ಈ ಸೂಪರ್ ಹೀಟ್ ಆದ ಆವಿಯು ನೀವು ನಿಜವಾಗಿಯೂ ವ್ಯವಸ್ಥೆಯ ತಾಪಮಾನವನ್ನು ಡಿವ್ ಬಿಂದು ತಾಪಮಾನಕ್ಕೆ ಕಡಿಮೆ ಮಾಡದಿದ್ದರೆ ಅದನ್ನು ಸೂಪರ್ ಹೀಟಡ್ ಆವಿಯಲ್ಲಿ ಸಾಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಇದು ಆ ಸ್ಯಾಚುರೇಶನ್ ಗೆ ಸಂಬಂಧಿಸಿದೆ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮಾನವಾಗಿರುತ್ತದೆ ಆ ಆವಿಯ ಒತ್ತಡದ ಸ್ಥಿತಿಯನ್ನು ಮತ್ತು ಅದು ಭಾಗಶಃ ಒತ್ತಡಗಳು ಇದು ಸಮಾನವಾಗಿಲ್ಲದಿದ್ದರೆನಂತರ ನೀವು ಅದನ್ನು ಭಾಗಶಃ ಅಥವಾ ಸ್ಯಾಚುರೇಶನ್ ಸ್ಥಿತಿ ಎಂದು ಪರಿಗಣಿಸಬೇಕು ಈಗ ಸ್ಯಾಚುರೇಟೆಡ್ ಸ್ಥಿತಿಗೆ ಒಂದು ಉದಾಹರಣೆಯನ್ನು ನೋಡೋಣ ಈ ವಿಷಯದಲ್ಲಿ 87 0C ತಾಪಮಾನದಲ್ಲಿ ಕಂಡೆನ್ಸರ್ನಿಂದ ನಿರ್ಗಮಿಸುವ ಗಾಳಿಯ ಹರಿವು ಮತ್ತು 1 5 ಬಾರ್ ಒತ್ತಡವು 25 ಮೋಲ್ ನೀರನ್ನು ಹೊಂದಿರುತ್ತದೆ ಎಂದು ಭಾವಿಸೋಣ ನೀರಿನ ಡಿವ್ ಬಿಂದುವನ್ನು ನಿರ್ಧರಿಸಿ ಆದ್ದರಿಂದ ಈ ಸ್ಥಿತಿಯಲ್ಲಿ 87 0C ತಾಪಮಾನ ಮತ್ತು 1 5 ಬಾರ್ ಒತ್ತಡದ ಈ ನಿರ್ದಿಷ್ಟ ಸ್ಥಿತಿಯಲ್ಲಿ ಗಾಳಿಯ ಡಿವ್ ಬಿಂದು ಏನಾಗಿರಬೇಕು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಈಗ ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಮೊದಲನೆಯದಾಗಿ ನೀವು ಕಂಡೆನ್ಸರ್ ಗೆ ಪ್ರವೇಶಿಸುವ ಗಾಳಿಯಲ್ಲಿ ನೀರಿನ ಪಾರ್ಷಿಯಲ್ ಪ್ರೆಶರ್ ಏನಾಗಿರಬೇಕು ಎಂಬುದನ್ನು ಲೆಕ್ಕ ಹಾಕಬೇಕು ಇದನ್ನು ಡಾಲ್ಟನ್ಸ್ ನೀಡಿದ ಸಮೀಕರಣದ ಆಧಾರದ ಮೇಲೆ ಲೆಕ್ಕ ಹಾಕಬಹುದು ಅದು ಪಾರ್ಷಿಯಲ್ ಪ್ರೆಶರ್ ಆ ಘಟಕದ ನೀರಿನ ಒಟ್ಟು y ಒತ್ತಡ ಕ್ಕೆ ಸಮನಾಗಿರುತ್ತದೆ ಅದು 0 25 x 1 5 ಆಗಿದೆ 25 ಇದು ಮೂಲತಃ ಗಾಳಿಯಲ್ಲಿನ ನೀರಿನ ಮೋಲ್ ಭಿನ್ನಾಂಶ ಮತ್ತು ವ್ಯವಸ್ಥೆಯ ಒತ್ತಡವು 1 ಆದರೆ ಇದು 0 375 ಬಾರ್ ಫಲಿತಾಂಶವನ್ನು ನೀಡುತ್ತದೆ ಈಗ 2 ಫೇಸ್ ಗಳ ನಡುವಿನ ಇಕ್ವಿಲಿಬ್ರಿಯಮ್ ದಲ್ಲಿ ಸ್ಯಾಚುರೇಷನ್ ಸ್ಥಿತಿ ನೀರಿನ ಪಾರ್ಷಿಯಲ್ ಪ್ರೆಶರ್ ಸಹಜವಾಗಿ ಡಿವ್ ಬಿಂದುವಿನ ಆವಿಯ ಒತ್ತಡಕ್ಕೆ ಸಮನಾಗಿರಬೇಕು ನಂತರ ಈ ಸ್ಥಿತಿಯ ಗಣಿತದ ರೂಪವನ್ನು ಹೀಗೆ ವ್ಯಕ್ತಪಡಿಸಬಹುದು ಈ ನೀರಿನ ಭಾಗಶಃ ಒತ್ತಡವು ನೀರಿನ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಮತ್ತು ಇದು ಸ್ಯಾಚುರೇಟೆಡ್ ಸ್ಥಿತಿಯಲ್ಲಿ ಮಾತ್ರ ಸಂಭವಿಸುತ್ತದೆ ಮತ್ತು ಆ ಸ್ಯಾಚುರೇಟೆಡ್ ಸ್ಥಿತಿಯಲ್ಲಿ ತಾಪಮಾನವನ್ನು ಡಿವ್ ಬಿಂದು ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಹಂತದಲ್ಲಿ ಕೇವಲ ಭಾಗಶಃ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಎಂದು ನೀವು ನೋಡಬಹುದು ಈಗ ನೀವು ಅದನ್ನು ಕಂಡುಹಿಡಿಯಬಹುದು ಭಾಗಶಃ ಪ್ರೆಶರ್ ವು ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಎಂದು ನೀವು ಸರಳವಾಗಿ ಹೇಳಬಹುದು ಈಗ ಸ್ಟೀಮ್ ಟೇಬಲ್ನಿಂದ ಡಿವ್ ಪಾಯಿಂಟ್ ತಾಪಮಾನ ಎಷ್ಟಿರಬೇಕು ಎಂಬುದನ್ನು ನೀವು ಕಂಡುಹಿಡಿಯಬಹುದು ಒಮ್ಮೆ ನೀವು ಈ ಒತ್ತಡ ಮತ್ತು ತಾಪಮಾನವನ್ನು ತಿಳಿದಾದ ನಂತರ ಸ್ಟೀಮ್ ಟೇಬಲ್ ದಿಂದ ಆ ಡಿವ್ ಪಾಯಿಂಟ್ ತಾಪಮಾನವನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ವಾಸ್ತವವಾಗಿ ನಂತರ ತೋರಿಸಲಾಗುತ್ತದೆ ಒಮ್ಮೆ ನೀವು ಒತ್ತಡ ಮತ್ತು ಸಂಬಂಧಿತ ತಾಪಮಾನಗಳನ್ನು ತಿಳಿದಿದ್ದರೆ ಆ 0 75 ಬಾರ್ನಲ್ಲಿನ ತಾಪಮಾನದ ಡಿವ್ ಬಿಂದುವು ಈ ನಿರ್ದಿಷ್ಟ ಸ್ಯಾಚುರೇಶನ್ ಸ್ಥಿತಿಯಲ್ಲಿ 74 66 0C ಗೆ ಸಮವಾಗಿರುತ್ತದೆ ನಾವು ಈಗ ಆರ್ದ್ರತೆ ಬಗ್ಗೆ ಚರ್ಚೆ ಮಾಡೋಣ ಆ ಆರ್ದ್ರತೆ ಎಂದರೇನು ಮೂಲಭೂತವಾಗಿ ಆ ಆರ್ದ್ರತೆ ಎಂದರೇನು ಕೆಲವೊಮ್ಮೆ ವಾತಾವರಣ ಅಥವಾ ಹವಾಮಾನವು ಹೇಗೆ ತುಂಬಾ ಆರ್ದ್ರವಾಗಿರುತ್ತದೆ ಎಂದು ಅಥವಾ ಇಂದಿನ ಹೆಚ್ಚು ಆರ್ದ್ರತೆ ಎಷ್ಟು ಎಂದು ನೀವು ಹೇಳಬಹುದು ಆದ್ದರಿಂದ ವಾತಾವರಣದಲ್ಲಿನ ಆ ಗಾಳಿ ನೀರಿನ ಆವಿ ಮಿಶ್ರಣದ ಎಷ್ಟು ಏನು ಆದ್ದರಿಂದ ಗಾಳಿ ನೀರಿನ ಆವಿ ಮಿಶ್ರಣದ ತೇವಾಂಶವು ಮೂಲತಃ 1 kg ಒಣ ಗಾಳಿಯಲ್ಲಿ ಹೊಂದಿರುವ ನೀರಿನ ಆವಿಯಾಗಿದೆ ಅಂದರೆ ಒಣ ಗಾಳಿಯು ಪ್ರತಿ ಕೆಜಿಗೆ ಎಷ್ಟು ನೀರು ಹೊಂದಿರುತ್ತದೆ ಎಂಬುದನ್ನು ಆರ್ದ್ರತೆ ಎಂದು ಪರಿಗಣಿಸಲಾಗುತ್ತದೆ ವಾತಾವರಣದಲ್ಲಿ ಒಟ್ಟು ಒತ್ತಡ ಎಷ್ಟು ಇರುತ್ತದೆ ಅದು 1 ಅಟ್ಮಸ್ಫೀಯರ್ ಎಂದು ನೀವು ಹೇಳಬಹುದು ಈಗ ನಿರ್ದಿಷ್ಟ ತಾಪಮಾನದಲ್ಲಿ ಒಣ ಗಾಳಿಯಿಂದ ವಾಸ್ತವವಾಗಿ ಹೊಂದಿರುವ ಒಣ ಗಾಳಿಯ ಪ್ರತಿ ಕೆಜಿಗೆ ನೀರಿನ ಆವಿಯ ಪ್ರಮಾಣವನ್ನು ಆರ್ದ್ರತೆ ಯಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತು ಈ ಆರ್ದ್ರತೆಯು ಈ ಪ್ರಮಾಣವು ತಾಪಮಾನಕ್ಕೆ ಸಂಬಂಧಿಸಿದಂತೆ ಬದಲಾಗುತ್ತಿರುತ್ತದೆ ಆದ್ದರಿಂದ ತಾಪಮಾನ ಅಧಿಕವಾಗಿದ್ದರೆ ಆಗ ಆರ್ದ್ರತೆ ಏಷ್ಟು ಮತ್ತು ಕಡಿಮೆ ತಾಪಮಾನದಲ್ಲಿ ಆರ್ದ್ರತೆ ಏಷ್ಟು ಅದು ಸಾಮಾನ್ಯವಾಗಿ ಆ ಘಟಕದ ಭಾಗಶಃ ಪ್ರೆಶರ್ ಅವಲಂಬಿಸಿರುತ್ತದೆ ಅಂದರೆನಿರ್ದಿಷ್ಟ ತಾಪಮಾನದಲ್ಲಿ ಗಾಳಿ ನೀರಿನ ಮಿಶ್ರಣದಲ್ಲಿನ ನೀರು ಎಂದಾಗುತ್ತದೆ ಆದ್ದರಿಂದ ಈ ಆರ್ದ್ರತೆಯನ್ನು ಮೂಲಭೂತವಾಗಿ ನಿಮಗೆ ತಿಳಿದಿರುವಂತೆ H ನಿಂದ ಸೂಚಿಸಲಾಗುತ್ತದೆ ಮತ್ತು ಇಲ್ಲಿ ಈ ಸಮೀಕರಣದಿಂದ ಇದನ್ನು ವ್ಯಾಖ್ಯಾನಿಸಲಾಗಿದೆ ನೀರಿನ ಮೋಲ್ ಅನ್ನು ಶುಷ್ಕ ಗಾಳಿಯ ಮೋಲ್ ಗಳಿಂದ ಭಾಗಿಸುವುದು ಈಗ ಇದು ಮೋಲ್ ಶೇಕಡಾವಾರು ಅಥವಾ ಮೋಲ್ ಅನುಪಾತವಾಗಿರುವುದರಿಂದ ಅನಿಲಗಳ ಮಿಶ್ರಣದ ವ್ಯವಸ್ಥೆಯ ಐಡಿಯಲ್ ಮಿಶ್ರಣದಲ್ಲಿ ಇದು ನಿಜ ಎಂದು ನೀವು ನೆನಪಿಟ್ಟುಕೊಳ್ಳಬೇಕು ಮೋಲ್ ಅನುಪಾತವು ಒತ್ತಡದ ಅನುಪಾತಕ್ಕೆ ಸಮಾನವಾಗಿರುತ್ತದೆ ಮತ್ತು ಅದು ಪರಿಮಾಣ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂಬುವ ಈ ಸತ್ಯವನ್ನು ನೆನಪಿನಲ್ಲಿಡಿ ಈಗ ಶುಷ್ಕ ಗಾಳಿಯ ಮೋಲ್ ಅನುಪಾತಕ್ಕೆ ನೀರಿನ ಆವಿಯ ಮೋಲ್ ಅನುಪಾತವಿದೆ ಎಂದು ನಾನು ಹೇಳಿದರೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಆದರ್ಶ ಮಿಶ್ರಣವಾಗಿದೆ ಆ ಸಂದರ್ಭದಲ್ಲಿ ಏಕೆಂದರೆ ಇದು 2 ಅಂಶಗಳ ಮೋಲಾರ್ ಅನುಪಾತವಾಗಿದೆ ಎಂದು ನಾವು ಹೇಳಬಹುದು ನೀವು ಇದನ್ನು ಒತ್ತಡದ ಅನುಪಾತವಾಗಿ ವ್ಯಕ್ತಪಡಿಸಬಹುದು ಒತ್ತಡದ ಅನುಪಾತವನ್ನು ಇಲ್ಲಿ ಪ್ರತಿನಿಧಿಸಲಾಗುತ್ತದೆ ಅದು ವಾಸ್ತವವಾಗಿ ಪಾರ್ಷಿಯಲ್ ಪ್ರೆಶರ್ ನ ಅನುಪಾತವಾಗಿರಬೇಕು ಈಗ ಗಾಳಿಯಲ್ಲಿ ನೀರಿನ ಪಾರ್ಷಿಯಲ್ ಪ್ರೆಶರ್ ಎಷ್ಟು ಇರಬೇಕು ಇದು ನೀರಿನ ಪಾರ್ಷಿಯಲ್ ಪ್ರೆಶರ್ ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಇದನ್ನು PA ನಿಂದ ಸೂಚಿಸಲಾಗುತ್ತದೆ ಇಲ್ಲಿ ನೀವು ನೀರನ್ನು ಇಲ್ಲಿ A ಬದಲಿಗೆ w ಎಂದು ಸೂಚಿಸಬಹುದು ಮತ್ತು ಶುಷ್ಕ ಗಾಳಿಯ ಭಾಗಶಃ ಒತ್ತಡ ಎಷ್ಟು ಇರಬೇಕು PA ನೀರಿನ ಭಾಗಶಃ ಒತ್ತಡ ಮತ್ತು P ಯು ವ್ಯವಸ್ಥೆಯ ಒಟ್ಟು ಒತ್ತಡವಾಗಿದ್ದರೆ ಶುಷ್ಕ ಗಾಳಿಯ ಭಾಗಷ ಒತ್ತಡವು ಒಟ್ಟು ಒತ್ತಡ ದಲ್ಲಿ ನೀರಿನ ಭಾಗಶಃ ಪ್ರೆಶರ್ ಕಳೆದಾಗ ಬರವು ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ನೀವು ಸುಲಭವಾಗಿ ಹೇಳಬಹುದು ಇದು P PA ಆಗಿರುತ್ತದೆ ಈ ಸಂದರ್ಭದಲ್ಲಿ ನೀವು ಹ್ಯೂಮಿಡಿಟಿಯನ್ನು PA ಎಂದು ಈ ಸ್ಲೈಡ್ ನಲ್ಲಿ ನೀಡಲಾಗಿದೆ ಆದ್ದರಿಂದ ಮೂಲತಃ ಇದರ ಯೂನಿಟ್ ಮೋಲಾರ್ ಅನುಪಾತವಾಗಿರುತ್ತದೆ ಅಂದರೆ ನೀರಿನ ಮೋಲ್ ಅನ್ನು ಗಾಳಿಯ ಮೋಲ್ ಯಿಂದ ಬಾಗಿಸುವುದಾಗಿದೆ ನೀವು ಈ ಹ್ಯೂಮಿಡಿಟಿಯನ್ನು ಮಾಸ್ ಅನುಪಾತದದಲ್ಲಿಯೂ ಪ್ರತಿನಿಧಿಸಬಹುದು ಅದು ನೀರು by ಗಾಳಿ kg ಗಳಲ್ಲಿ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿನೀವು ನೀರಿನ ಮೋಲ್ಗಳನ್ನು ಅದರ ಆಣ್ವಿಕ ತೂಕದಿಂದ ಗುಣಿಸಬೇಕು ಮತ್ತು ಅದೇ ರೀತಿಯಾಗಿ ಗಾಳಿಯ ಮೋಲ್ಗಳನ್ನು ಅದರ ಆಣ್ವಿಕ ತೂಕದಿಂದ ಗುಣಿಸಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇದರ ಭಾಗಶಃ ಒತ್ತಡವನ್ನು ನೀರಿನ ಆಣ್ವಿಕ ತೂಕದಿಂದ ಗುಣಿಸಿದರೆ ಆಗ ಒಂದು kg ನೀರು ಎಂದು ಹೇಳುತ್ತೀರಿ ಅಂತೆಯೇ ಇಲ್ಲಿ ನೀವು ಗಾಳಿಯ ಆಣ್ವಿಕ ತೂಕದಿಂದ ಗುಣಿಸಿದರೆ ಅದು 28 97 ಆಗಿರುತ್ತದೆ ನಂತರ ನೀವು ಆ ಗಾಳಿಯ ತೂಕವನ್ನು ಪಡೆಯಬಹುದು ಆದ್ದರಿಂದ ಈ ರೀತಿಯಾಗಿ ನೀವು ಈ ಹ್ಯೂಮಿಡಿಟಿಯನ್ನು ಮಾಸ್ ಅನುಪಾತದಲ್ಲಿ ಪ್ರತಿನಿಧಿಸಬಹುದು ಅದನ್ನು ಈ ರೀತಿಯಾಗಿ ಪಡೆಯಬಹುದು ಅದನ್ನು ಸ್ಲೈಡ್ ನಲ್ಲಿ ತೋರಿಸಲಾಗಿದೆ ಸ್ಯಾಚುರೇಶನ್ ಪರಿಸ್ಥಿತಿಗಳಲ್ಲಿ ನೀರಿನ ಆವಿಯ ಭಾಗಶಃ ಒತ್ತಡವು ಶುದ್ಧ ನೀರಿನ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಆ ಅರ್ಥದಲ್ಲಿ ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಈ ಹ್ಯೂಮಿಡಿಟಿಯನ್ನು ಸ್ಯಾಚುರೇಶನ್ ಹ್ಯೂಮಿಡಿಟಿ ಎಂದು ನಾವು ತಿಳಿಯಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ಸ್ಯಾಚುರೇಟೆಡ್ ಹ್ಯೂಮಿಡಿಟಿ ಆ ಆವಿಯ ಒತ್ತಡದ ಪರಿಭಾಷೆಯಲ್ಲಿ ಸರಳವಾಗಿ ವ್ಯಾಖ್ಯಾನಿಸಲಾಗುತ್ತದೆ ಆದ್ದರಿಂದ ನೀರಿನ ಆವಿಯ ಒತ್ತಡ ಏನು ಅದು ಇಲ್ಲಿ PAv ಆಗಿರುತ್ತದೆ ಮತ್ತು ಉಳಿದದ್ದು P-PAv ಅಲ್ಲಿ ಮಿಶ್ರಣದ ಭಾಗಶಃ ಒತ್ತಡವು P ಆಗಿದೆ ಉಳಿದ ಒತ್ತಡವು P-PAv ಗೆ ಸಮವಾಗಿದೆ PAv ದಿಂದ ಸ್ಯಾಚುರೇಶನ್ ಆರ್ದ್ರತೆಯಿಂದ ವ್ಯಾಖ್ಯಾನಿಸಲಾಗಿದೆ ಶೇಕಡಾವಾರು ಆರ್ದ್ರತೆ ಏನಾಗಿರಬೇಕು ಅದೇ ರೀತಿ ಅಬ್ಸಲ್ಯೂಟ್ ಆರ್ದ್ರತೆ ಎಂದರೆ ಏನಾಗಿರಬೇಕು ಇದರ ಅರ್ಥ ಆರ್ದ್ರತೆ H ಅನ್ನು ಸ್ಯಾಚರೇಟೆಡ್ ಆರ್ದ್ರತೆಯಿಂದ ಭಾಗಿಸಬೇಕು ಮತ್ತು ಇದನ್ನು 100 ರಿಂದ ಗುಣಿಸಬೇಕು ಇದನ್ನು ಶೇಕಡವಾರು ಆರ್ದ್ರತೆ ಎಂದು ಪರಿಗಣಿಸಲಾಗಿದೆ ಮತ್ತು ಆ ಆರ್ದ್ರತೆಯನ್ನು ರಿಲೇಟಿವ್ ಸ್ಯಾಚುರೇಶನ್ ಅಥವಾ ರಿಲೇಟಿವ್ ಆರ್ದ್ರತೆ ಪರಿಭಾಷೆಯಲ್ಲಿ ಪ್ರತಿನಿಧಿಸಬಹುದು ರಿಲೇಟಿವ್ ಸ್ಯಾಚುರೇಶನ್ RS ಆಗಿದೆ ಅಥವಾ ರಿಲೇಟಿವ್ ಆರ್ದ್ರತೆಯನ್ನು RH ನಿಂದ ಸೂಚಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ದ್ರವಕ್ಕೆ ರಿಲೇಟಿವ್ ಸ್ಯಾಚುರೇಶನ್ ಮತ್ತು ವಿಶೇಷವಾಗಿ ಗಾಳಿಯಲ್ಲಿನ ನೀರಿನ ಆವಿಗೆ ರಿಲೇಟಿವ್ ಆರ್ದ್ರತೆಯನ್ನು ಈ ಅನುಪಾತದಿಂದ ಪ್ರತಿನಿಧಿಸಲಾಗುತ್ತದೆ ತಾಪಮಾನ T ಯಲ್ಲಿ ಭಾಗಶಃ ಒತ್ತಡವನ್ನು ಅಂಶದ ಆವಿಯ ಒತ್ತಡದಿಂದ ಭಾಗಿಸಬೇಕು ಇದು ರಿಲೇಟಿವ್ ಸ್ಯಾಚುರೇಶನ್ ಎಂದು ಕರೆಯಲಾಗಿದೆ ಆದ್ದರಿಂದ ತುಂಬಾ ಆಸಕ್ತಿದಾಯಕವಾಗಿ ಇಲ್ಲಿ ರಿಲೇಟಿವ್ ಸ್ಯಾಚುರೇಶನ್ ಮೂಲಭೂತವಾಗಿ ಯಾವುದೇ ದ್ರವವನ್ನು ಪ್ರತಿನಿಧಿಸುತ್ತದೆ ಆದರೆ ರಿಲೇಟಿವ್ ಆರ್ದ್ರತೆಯು ಮೂಲಭೂತವಾಗಿ ವ್ಯವಸ್ಥೆಯ ನೀರಿನ ಆವಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ಐಡಿಯಲ್ ಗ್ಯಾಸ್ ನಿಯಮವನ್ನು ಅನ್ವಯಿಸುವುದರೊಂದಿಗೆ ನೀವು ಈ ರಿಲೇಟಿವ್ ಸ್ಯಾಚುರೇಶನ್ ಅಥವಾ ರಿಲೇಟಿವ್ ಆರ್ದ್ರತೆಯನ್ನು PiP by PiV P ರೀತಿಯಲ್ಲಿ ಬರೆಯಬಹುದು ಅದರರ್ಥ ಇಲ್ಲಿ ಎರಡೂ ಕಡೆ ಈ ಸಮೀಕರಣವನ್ನು ಒಟ್ಟು ಒತ್ತಡದಿಂದ ಭಾಗಿಸಲಾಗಿದೆ ಆದ್ದರಿಂದ ನಾವು ಸರಳವಾಗಿ ಒತ್ತಡದ ಅನುಪಾತವನ್ನು ಪಡೆಯಬಹುದು ಐಡಿಯಲ್ ಗ್ಯಾಸ್ ನಿಯಮದ ಪ್ರಕಾರ ನಾವು ಗಾತ್ರ ದ ವ್ಯಾಲುಮ್ ಅನುಪಾತದಿಂದ ಪ್ರತಿನಿಧಿಸುತ್ತೇವೆ ನಾವು ನಂತರ ಮೋಲಾರ್ ಅನುಪಾತದಿಂದ ಪ್ರತಿನಿಧಿಸಬಹುದು ಅಂದರೆ ಅಂಶ i ನ ಮೋಲ್ಗಳು ಮತ್ತು ಅದರ ಸ್ಯಾಚುರೇಟೆಡ್ ಸ್ಥಿತಿಯಲ್ಲಿನ ಮೋಲ್ಗಳ ಅನುಪಾತವಾಗಿರುತ್ತದೆ ನಾವು ಅದನ್ನು nini sat ನಿಂದ ಪ್ರತಿನಿಧಿಸಬಹುದು ಮತ್ತು ಅದೇ ರೀತಿಯಾಗಿ ಮಾಸ್ ಅನುಪಾತದಲ್ಲಿಯೂ ಪ್ರತಿನಿಧಿಸಬಹುದು ಅಂಶದ ಆಣ್ವಿಕ ತೂಕವನ್ನು ಗುಣಿಸುವ ಮೂಲಕ ಪ್ರತಿನಿಧಿಸಬಹುದು ಇದೇ ರೀತಿಯಲ್ಲಿ ರಿಲೇಟಿವ್ ಸ್ಯಾಚುರೇಶನ್ ಅಥವಾ ರಿಲೇಟಿವ್ ಆರ್ದ್ರತೆಯನ್ನು ಪಡೆಯಬಹುದು ಒಂದು ವೇಳೆ 0 ರಿಲೇಟಿವ್ ಆರ್ದ್ರತೆ ಇದ್ದರೆ ಅದರ ಅರ್ಥ ಗಾಳಿಯು ಸಂಪೂರ್ಣವಾಗಿ ಶುಷ್ಕವಾಗಿದೆ ಎಂದು ನೀವು ಹೇಳಬಹುದು ಆದರೆಶೇಕಡಾ 100 ರಿಲೇಟಿವ್ ಆರ್ದ್ರತೆ ಇದ್ದರೆ ಅಂದರೆ ಅದರ ಅರ್ಥ ಆ ಗಾಳಿಯು ಅದರ ಆವಿಯ ಒತ್ತಡದಿಂದ ಸ್ಯಾಚುರೇಟೆಡ್ ಆಗಿರುತ್ತದೆ ಶೇಕಡಾವಾರು ರಿಲೇಟಿವಿಟಿಯನ್ನು i ಅಂಶದ ಮತ್ತು ಆ ಅಂಶದ ಆವಿಯ ಭಾಗಶಃ ಒತ್ತಡ ಗಳ ಅನುಪಾತ ಮತ್ತು ಇದನ್ನು 100 ರಿಂದ ಗುಣಿಸುವುದು ಎಂದು ವ್ಯಾಖ್ಯಾನಿಸಲಾಗುತ್ತದೆ ನಂತರ ಇದನ್ನು ಶೇಕಡಾವಾರು ರಿಲೇಟಿವ್ ಆರ್ದ್ರತೆಯೆಂದು ವ್ಯಾಖ್ಯಾನಿಸಲಾಗಿದೆ ಅಥವಾ ಅದನ್ನು ಸರಳವಾಗಿ ಅಬ್ಸಲ್ಯೂಟ್ ಆರ್ದ್ರತೆಯಾಗಿ ಲೆಕ್ಕ ಮಾಡಬಹುದು ಮತ್ತು ಪ್ರತಿ ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಮತ್ತು ಇದನ್ನು 100 ರಿಂದ ಗುಣಿಸಿದಾಗ ನಿಮಗೆ ಶೇಕಡಾವಾರು ರಿಲೇಟಿವ್ ಆರ್ದ್ರತೆಯನ್ನು ನೀವು ಪಡೆಯಬಹುದು ಈಗ ಈ ಆರ್ದ್ರತೆಯನ್ನು ಮೊಲಾಲ್ ಆರ್ದ್ರತೆಯೆಂದು ಪ್ರತಿನಿಧಿಸಬಹುದು ಅಥವಾ ಸ್ಯಾಚುರೇಶನ್ ಅನ್ನು ಮೊಲಾಲ್ ಸ್ಯಾಚುರೇಶನ್ ಎಂದು ಪರಿಗಣಿಸಬಹುದು ಈ ಪ್ರಕರಣದಲ್ಲಿ ಈ ಮೋಲಾಲ್ ಸ್ಯಾಚುರೇಶನ್ ಅಥವಾ ಮೋಲಾಲ್ ಹ್ಯೂಮಿಡಿಟಿಯನ್ನು ಈ ಸಮೀಕರಣದಿಂದ ವ್ಯಾಖ್ಯಾನಿಸಲಾಗಿದೆ ಅದನ್ನು ಈ ಸ್ಲೈಡ್ ನಲ್ಲಿ ತೋರಿಸಲಾಗಿದೆ ಈ ಚಿತ್ರದಲ್ಲಿ ಈ ಸಮೀಕರಣವನ್ನು ni by ni ಮುಕ್ತ ಅನಿಲ ಮುಕ್ತ ಅನಿಲವೆಂದರೆ ಇಲ್ಲಿ ಶುಷ್ಕ ಗಾಳಿಯಾಗಿದೆ ಇಲ್ಲಿ ಈ ಸಂದರ್ಭದಲ್ಲಿ i ಮುಕ್ತ ಅನಿಲ ಬೋನ್ ಡ್ರೈ ಗ್ಯಾಸ್ಎಂದು ಪರಿಗಣಿಸಲಾಗಿದೆ ಒಂದು ವೇಳೆ ನೀರಿನ ಆವಿ ಮತ್ತು ಶುಷ್ಕ ಗಾಳಿ ಇದ್ದರೆ ಆ ಸಂದರ್ಭದಲ್ಲಿ i ಅನ್ನು ನೀರಿನ ಆವಿ ಎಂದು ಪ್ರರಿಗಣಿಸಲಾಗಿದೆ i ಮುಕ್ತ ಅನಿಲ ವನ್ನು ಶುಷ್ಕ ಗಾಳಿ ಮತ್ತು ಅದನ್ನು ಬೋನ್ ಡ್ರೈ ಗ್ಯಾಸ್ ಎಂದು ಪ್ರತಿನಿಧಿಸಲಾಗಿದೆ ವ್ಯವಸ್ಥೆಯು ಅಂಶ i ಮತ್ತು ಗಾಳಿಯನ್ನು ಹೊಂದಿದ್ದರೆ i ಮುಕ್ತ ಅನಿಲವನ್ನು ಬೋನ್ ಡ್ರೈ ಗ್ಯಾಸ್ ಎಂದು ಪರಿಗಣಿಸಲಾಗಿದೆ ಅದರ ಪ್ರಕಾರ ನಾವು ಅಬ್ಸಲ್ಯೂಟ್ ಸ್ಯಾಚುರೇಶನ್ ಅಥವಾ ಅಬ್ಸಲ್ಯೂಟ್ ಆರ್ದ್ರತೆಯನ್ನು ಬೋನ್ ಡ್ರೈ ಗ್ಯಾಸ್ ಗುಣಲಕ್ಷಣಗಳಾಗಿ ಪರಿಗಣಿಸಬಹುದು ಅಂದರೆ ಇಲ್ಲಿ ನಾವು ಅದನ್ನು i ದ ಅಂಶಗಳ ನೈಜ ಮೋಲ್ ಭಿನ್ನಾಂಶ ಮತ್ತು ನೈಜ ಸ್ಥಿತಿಯಲ್ಲಿ ಬೋನ್ ಡ್ರೈ ಗ್ಯಾಸ್ ಎಷ್ಟು ಎಂದು ವ್ಯಾಖ್ಯಾನಿಸಬಹುದು ಮತ್ತು ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಆ ಅಂಶ iʼ ಮತ್ತು ಬೋನ್ ಡ್ರೈ ಗ್ಯಾಸ್ ಮೋಲ್ ಅನುಪಾತ ಎಷ್ಷಿರಬೇಕು ಮತ್ತು ಇದರಿಂದ ನೀವು ಅದನ್ನು ಸರಳವಾಗಿ ಮರುಹೊಂದಿಸಬಹುದು ಆ iʼ ಅಂಶದ ಮೋಲ್ಗಳ ಅನುಪಾತಗಳನ್ನು ನಿಜವಾದ ಮತ್ತು ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಪ್ರತಿನಿಧಿಸಬಹುದು ಮತ್ತು i ಮುಕ್ತ ಅನಿಲ ಮೋಲ್ ಭಿನ್ನಾಂಶಗಳನ್ನು ಅಂದರೇ ಸ್ಯಾಚುರೇಶನ್ ಅಥವಾ ನೈಜ ಸ್ಥಿತಿಯಲ್ಲಿ ಬೋನ್ ಡ್ರೈ ಗ್ಯಾಸ್ ಆಗಿದೆ ಅದರ ಆಧಾರದ ಮೇಲೆ ನೀವು ಅಬ್ಸಲ್ಯೂಟ್ ಸ್ಯಾಚುರೇಶನ್ ಅಥವಾ ಅಬ್ಸಲ್ಯೂಟ್ ಆರ್ದ್ರತೆಯನ್ನು RS into P Pi ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ಇಲ್ಲಿ RS ಎಂಬುದು ರಿಲೇಟಿವ್ ಸ್ಯಾಚುರೇಶನ್ ಇದು ಸ್ಯಾಚುರೇಶನ್ ಮತ್ತು ನೈಜ ಸ್ಥಿತಿಯಲ್ಲಿ ಒತ್ತಡದ ಅನುಪಾತವನ್ನು ಅದನ್ನು ಇಲ್ಲಿ ಗುಣಿಸಬೇಕು ಆದ್ದರಿಂದ ಈ ರೀತಿಯಾಗಿ ನಾವು ಆ ರಿಲೇಟಿವ್ ಸ್ಯಾಚುರೇಶನ್ ಮತ್ತು ಅಬ್ಸಲ್ಯೂಟ್ ಸ್ಯಾಚುರೇಶನ್ ಅನ್ನು ವ್ಯಾಖ್ಯಾನಿಸಬಹುದು ಅಬ್ಸಲ್ಯೂಟ್ ಸ್ಯಾಚುರೇಶನ್ ಇದು ರಿಲೇಟಿವ್ ಸ್ಯಾಚುರೇಶನ್ ಮತ್ತು ಒತ್ತಡದ ಅನುಪಾತಗಳ ಗುಣಲಬ್ಧಕ್ಕೆ ಸಮವಾಗಿರುವುದರಿಂದ ಅದನ್ನು ಈ ಗಣಿತದ ಸಮೀಕರಣದಿಂದ ವ್ಯಕ್ತಗೊಳಿಸಬಹುದು AS RS ಗಿಂತ ಚಿಕ್ಕದಾಗಿರುತ್ತದೆ ಅಂದರೆ ಇದರರ್ಥ ಅಬ್ಸಲ್ಯೂಟ್ ಸ್ಯಾಚುರೇಶನ್ ಇದು ರಿಲೇಟಿವ್ ಸ್ಯಾಚುರೇಶನ್ ಗಿಂತ ಕಡಿಮೆಯಾಗಿರುತ್ತದೆ ಇಲ್ಲಿ ಒಂದು ಅಪವಾದವಿದೆ ನೀವು ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಈ ಸ್ಥಿತಿಯನ್ನು ಹೊಂದಿದ್ದರೆ ಅಂದರೆ ಪಾರ್ಷಿಯಲ್ ಪ್ರೆಶರ್ ಆವಿಯ ಒತ್ತಡಕ್ಕೆ ಸಮನಾಗಿರುತ್ತದೆ ನಂತರ ಆ ಸಂದರ್ಭದಲ್ಲಿ ನೀವು ಅಬ್ಸಲ್ಯೂಟ್ ಸ್ಯಾಚುರೇಶನ್ ಇದು ರಿಲೇಟಿವ್ ಸ್ಯಾಚುರೇಶನ್ ಗೆ ಸಮಾನವಾಗಿರುವುದನ್ನು ಪಡೆಯುವುದಿಲ್ಲ ಅದು ಸಹಜವಾಗಿಯೇ ಅಸಮಾಗಿಲ್ಲ ಆದರೆ ಅಬ್ಸಲ್ಯೂಟ್ ಸ್ಯಾಚುರೇಶನ್ ಮತ್ತು ರಿಲೇಟಿವ್ ಸ್ಯಾಚುರೇಶನ್ ಪರಸ್ಪರ ಸಮವಾಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಆ ಅಬ್ಸಲ್ಯೂಟ್ ಸ್ಯಾಚುರೇಶನ್ ಮತ್ತು ರಿಲೇಟಿವ್ ಸ್ಯಾಚುರೇಶನ್ ಎರಡೂ ಒಂದೇ ಆಗಿರುತ್ತದೆ ಈಗ ಈ ಸಂದರ್ಭದಲ್ಲಿ ಮತ್ತೊಂದು ಪದವು ಹ್ಯೂಮಿಡ್ ವ್ಯಾಲುಮ್Humid volume ಆಗಿದೆ ಹ್ಯೂಮಿಡ್ ವ್ಯಾಲುಮ್ ಮೂಲತಃ ಒಂದು ಕೆ ಜಿ ಶುಷ್ಕ ಗಾಳಿಯ ವ್ಯಾಲುಮ್ ಮತ್ತು 1 ವಾತಾವರಣದ ಒತ್ತಡ ಮತ್ತು ಮತ್ತು ನಿರ್ದಿಷ್ಟ ತಾಪಮಾನದಲ್ಲಿ ಹೊಂದಿರುವ ನೀರಿನ ಆವಿಯ ವ್ಯಾಲುಮ್ ಗೆ ಸಮನಾಗಿರುತ್ತದೆ ಆ ಒತ್ತಡವು ಅಬ್ಸಲ್ಯೂಟ್ ಒತ್ತಡವಾಗಿದೆ ನೀವು ಐಡಿಯಲ್ ಗ್ಯಾಸ್ ನಿಯಮಗಳನ್ನು ಬಳಸಿದರೆ ತೇವಾಂಶದ ವ್ಯಾಲುಮ್ ಮೂಲತಃ ಒಂದು ಕೆಜಿ ಶುಷ್ಕ ಗಾಳಿಯ ವ್ಯಾಲುಮ್ ಎಂದು ಪ್ರತಿನಿಧಿಸಬಹುದು ಅದನ್ನು ಈ ಸಮೀಕರಣದಿಂದ ಪ್ರತಿನಿಧಿಸಬಹುದು ಮತ್ತು ಆ ವಾತಾವರಣದ ಸ್ಥಿತಿ ಮತ್ತು ತಾಪಮಾನದಲ್ಲಿ ಆ ನೀರಿನ ಆವಿಯ ವ್ಯಾಲುಮ್ ಅನ್ನು ಸಹ ಪ್ರತಿನಿಧಿಸಬಹುದು ಅದನ್ನು ಇಲ್ಲಿ ಈ ಪದದಿಂದ ವ್ಯಕ್ತಪಡಿಸಬಹುದು ನೀವು ವ್ಯಾಲುಮ್ ಅನ್ನು ನೀಡಿದ ತಾಪಮಾನದಲ್ಲಿ ಮತ್ತು ನಿರ್ದಿಷ್ಟ ವಾತಾವರಣದ ಒತ್ತಡದಲ್ಲಿ ಈ ಎರಡನ್ನು ಕೂಡಿಸಿದರೆ ಸ್ಲೈಡ್ ನಲ್ಲಿ ಕೊಟ್ಟಿರುವಂತೆ ಈ ಅಂತಿಮ ಸಮೀಕರಣವನ್ನು ಪಡೆಯಬಹುದು ಅದು 2 83 x 10 3 4 56 X 10 3 X HT ಆಗಿದೆ ಇಲ್ಲಿ H ಎಂಬುದು ಆರ್ದ್ರತೆಯಾಗಿದೆ ಇಲ್ಲಿ ಆರ್ದ್ರತೆಯ ಅಗತ್ಯತೆ ಇದೆ ಏಕೆಂದರೆ ಪ್ರತಿ ಕೆಜಿ ಶುಷ್ಕ ಗಾಳಿಗೆ ನೀರಿನ ಆವಿಯ ಪ್ರಮಾಣ ಎಷ್ಟು ಎಂಬುದಾಗಿರುತ್ತದೆ ಆದ್ದರಿಂದ ಒಮ್ಮೆ ನೀವು ಪ್ರತಿ ಕೆಜಿ ಒಣ ಗಾಳಿಗೆ ಆವಿಯ ಪ್ರಮಾಣವನ್ನು ತಿಳಿದರೆ ನೀವು ಅದನ್ನು ಮೋಲ್ ಆಗಿ ಪರಿವರ್ತಿಸಬೇಕು ಒಮ್ಮೆ ನೀವು ನೀರಿನ ಮೋಲ್ ಅನ್ನು ತಿಳಿದರೆ ಆ ನೀರಿನ ಆವಿಯ ವ್ಯಾಲುಮ್ ಒಂದು ಮೋಲ್ ಅಣು 22 4 m3 ವ್ಯಾಲುಮ್ ನ್ ಆಧಾರದ ಮೇಲೆ ನೀವು ಲೆಕ್ಕ ಹಾಕಬಹುದು ಆದ್ದರಿಂದ ಅದರ ಆಧಾರದ ಮೇಲೆ ಗಾಳಿಯಲ್ಲಿ ನಿರ್ದಿಷ್ಟ ಪ್ರಮಾಣದ ನೀರಿನ ಆವಿಯ ವ್ಯಾಲುಮ್ ಎಷ್ಟು ಎಂದು ನೀವು ಲೆಕ್ಕ ಹಾಕಬಹುದು ಅಂತೆಯೇ ಅದೇ ಪ್ರಮಾಣದ ಗಾಳಿಯು ಎಷ್ಟು ವ್ಯಾಲುಮ್ ಹೊಂದಿರುತ್ತದೆ ಅದನ್ನು ಕೂಡ ನೀವು ಲೆಕ್ಕ ಹಾಕಬಹುದು ನೀವು ಈ ಎರಡೂ ವ್ಯಾಲುಮ್ ಗಳನ್ನು ಸೇರಿಸಿದರೆ ಇದನ್ನು ಆರ್ದ್ರತೆಯ ವ್ಯಾಲುಮ್ ಎಂದು ಪರಿಗಣಿಸಲಾಗುತ್ತದೆ ಈ ಆರ್ದ್ರತೆಯ ವ್ಯಾಲುಮ್ ನ್ ಸರಳ ಪರಿಕಲ್ಪನೆಯಿಂದ ನಿರ್ಧಿಷ್ಟ ತಾಪಮಾನದಲ್ಲಿ ಆರ್ದ್ರತೆಯ ಪರಿಭಾಷೆಯಲ್ಲಿ ಆರ್ದ್ರತೆಯ ವ್ಯಾಲುಮ್ ಗೆ ಈ ಸಮೀಕರಣವನ್ನು ಹೊಂದಬಹುದು ಆದರೆ ಇದು ಸಹಜವಾಗಿ ಪ್ರತಿ ಕೆಜಿ ಶುಷ್ಕ ಗಾಳಿಯ ವ್ಯಾಲುಮ್ ದಿಂದ ಪ್ರತಿನಿಧಿಸಲಾಗುತ್ತದೆ ಮತ್ತೊಂದು ಪರಿಕಲ್ಪನೆ ಎಂದರೆ ನಿರ್ದಿಷ್ಟ ತಾಪಮಾನದಲ್ಲಿ ವಾತಾವರಣದಲ್ಲಿನ ತೇವಾಂಶದ ಅಂಶ ಮತ್ತು ಉಷ್ಣದ ಶಕ್ತಿಯಾಗಿ ಎಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂಬುದನ್ನು ಆರ್ದ್ರತೆಯ ತಾಪಮಾನದಿಂದ ಪ್ರತಿನಿಧಿಸಲಾಗುತ್ತದೆ ಇದು ಮೂಲತಃ 1 ಕೆಲ್ವಿನ್ ತಾಪಮಾನ ಹೊಂದಿರುವ 1 ಕೆಜಿ ಶುಷ್ಕ ಗಾಳಿ ಮತ್ತು ನೀರಿನ ಆವಿಯ ತಾಪಮಾನವನ್ನು ಹೆಚ್ಚಿಸಲು ಅಗತ್ಯವಿರುವ ಶಾಖದ ಪ್ರಮಾಣವಾಗಿದೆ ಇದನ್ನು ಆರ್ದ್ರತೆಯ ಶಾಖ ಎಂದು ಪರಿಗಣಿಸಲಾಗಿದೆ ಇದನ್ನು ಈ ಸಮೀಕರಣದಿಂದ ನಿರ್ಧರಿಸಬಹುದು ಆರ್ದ್ರತೆಯ ಶಾಖವನ್ನು Cs ಸಂಕೇತದಿಂದ ಸೂಚಿಸಲಾಗುತ್ತದೆ ಇದು ತಾಪಮಾನ ಬದಲಾವಣೆ ಮತ್ತು ಎಷ್ಟು ಆರ್ದ್ರತೆಯು ಬದಲಾಗುತ್ತದೆ ಎಂಬುದರ ಆಧಾರಿತವಾಗಿರುತ್ತದೆ ಅದರ ಪ್ರಕಾರ ಈ ಸಮೀಕರಣದಿಂದ ಆರ್ದ್ರತೆಯ ಶಾಖ ಅನ್ನು ಲೆಕ್ಕ ಹಾಕಬಹುದು ಈ ಸಂದರ್ಭದಲ್ಲಿ ಎರಡು ಪದಗಳಿವೆ ಎರಡು ಸಂಖ್ಯಾತ್ಮಕ ಮೌಲ್ಯಗಳನ್ನು ಈ ಸಮೀಕರಣದಲ್ಲಿ ಕೊಟ್ಟಿದೆ ಅದರಲ್ಲಿ ಒಂದು 1 005 ಮತ್ತು ಮತ್ತೊಂದು 1 88 ಆಗಿದೆ ಈಗ ಈ ಸಂದರ್ಭದಲ್ಲಿ 1 005 ಮೌಲ್ಯವು ಶುಷ್ಕ ಗಾಳಿಯ ನಿರ್ದಿಷ್ಟ ಶಾಖವಾಗಿದೆ ಇದರ ಯೂನಿಟ್ kJkg Kelvin ಆಗಿದೆ 88 kJkg K ಮೌಲ್ಯವು ಶುಷ್ಕ ಗಾಳಿಯ ನಿರ್ದಿಷ್ಟ ಶಾಖವಾಗಿದೆ ಈ ಸಮೀಕರಣದಿಂದ ನೀವು ಗಾಳಿಯ ಆರ್ದ್ರತೆಯು ಗೊತ್ತಿದ್ದರೆ ಆರ್ದ್ರತೆಯ ಶಾಖ ಎಷ್ಟು ಎಂದು ಲೆಕ್ಕ ಹಾಕಬಹುದು ಮತ್ತು ಒಟ್ಟು ಎಂಥಾಲ್ಪಿ ಕೂಡ ಒಂದು ಮುಖ್ಯವಾದ ಪದವಾಗಿದೆ ಇದರ ಆಧಾರದ ಮೇಲೆ1kg ಶುಷ್ಕ ಗಾಳಿಯ ಎಂಥಾಲ್ಪಿ ಮತ್ತು ಇದು ಒಳಗೊಂಡಿರುವ ನೀರಿನ ಆವಿಯನ್ನು ಒಟ್ಟು ಎಂಥಾಲ್ಪಿ ಎಂದು ವ್ಯಾಖ್ಯಾನಿಸಲಾಗಿದೆ ಎರಡು ಅಂಶಗಳಾದ ನೀರಿನ ಆವಿ ಮತ್ತು ಶುಷ್ಕ ಅನಿಲಗಳ Tb ಇಂದ ಸೂಚಿಸುವ ಬಬಲ್ ಪಾಯಿಂಟ್ ತಾಪಮಾನ ಅಥವಾ ಡೆಟಮ್ ಪಾಯಿಂಟ್ ತಾಪಮಾನ ಗೊತ್ತಿದ್ದರೆ ಇದನ್ನು ಈ ಕೆಳಗಿನ ಸಮೀಕರಣದಿಂದ ನಿರ್ಧರಿಸಬಹುದು

005 1 88H Cs T − Tb H λb ಇಲ್ಲಿ ಈ ಸಂದರ್ಭದಲ್ಲಿ λb ಎಂಬುದು ಡಿಟಮ್ ತಾಪಮಾನ ಅಥವಾ ಬಬಲ್ ಪಾಯಿಂಟ್ ತಾಪಮಾನದಲ್ಲಿ ಪ್ರತಿ ಕೆಜಿ ನೀರಿನ ಆವಿಯಲ್ಲಿನ ಕಿಲೋಜೌಲ್ ಗಳಲ್ಲಿನ ಲ್ಯಾಟೆಂಟ್ ಶಾಖLatetent Heat ಆಗಿದೆ ಮತ್ತು ಇದನ್ನು ಆರ್ದ್ರ ಶಾಖ ಎಂದು ಕರೆಯಲಾಗುತ್ತದೆ ಈ ಸಂದರ್ಭದಲ್ಲಿ Cs ಎಂಬುದು ಆರ್ದ್ರ ಶಾಖ ಆಗಿದೆ ಇದನ್ನು 1 005 1 88H ಎಂದು ವ್ಯಾಖ್ಯಾನಿಸಲಾಗಿದೆ ಅದನ್ನು ಇಲ್ಲಿ ಬರೆಯಲಾಗಿದೆ ಈ ಸಂದರ್ಭದಲ್ಲಿ Cs ರದ್ದಾಗುತ್ತದೆ ಏಕೆಂದರೆ Cs 1 005 1 88H ದ ಮೌಲ್ಯವನ್ನು ಈ ಸಮೀಕರಣದಲ್ಲಿ ತುಂಬಲಾಗಿದೆ ಅದನ್ನು ಈ ಸ್ಲೈಡ್ ನಲ್ಲಿ ತೋರಿಸಲಾಗಿದೆ ಇಲ್ಲಿ ಅದನ್ನು ದಯವಿಟ್ಟು ಸರಿಪಡಿಸಿ ಅದು ಇಲ್ಲಿ 1 005 1 88H Cs T − Tb H λb ಒಂದು ಸಾರಿ ನಿರ್ಧಿಷ್ಟ ರೆಫರನ್ಸ್ ತಾಪಮಾನದಲ್ಲಿ ಮತ್ತು ಆರ್ದ್ರತೆಯಲ್ಲಿ ಆವಿಯ ಲ್ಯಾಟೆಂಟ್ ಶಾಖವನ್ನು ಪ್ತತಿ ಕೆಜಿ ಗೆ ಕಿಲೋ ಜೌಲ್ ಗಳಲ್ಲಿ ಲೆಕ್ಕ ಮಾಡಿದ ನಂತರ ಒಟ್ಟು ಎಂಥಾಲ್ಪಿಯನ್ನು ಈ ಸಮೀಕರಣದಿಂದ ಲೆಕ್ಕಮಾಡಬಹುದು ಈ ಸಿದ್ದಾಂತದ ಆಧಾರದ ಮೇಲೆ ಉದಾಹರಣೆಯನ್ನು ನೋಡೊಣ ಈ ಪ್ರಕರಣದಲ್ಲಿ ನಿಮಗೆ ಕೊಠಡಿಯಲ್ಲಿ ಗಾಳಿಯ ತಾಪಮಾನವು 40 2 0C ಮತ್ತು ವಾತಾವರಣದ ಒತ್ತಡ 101 ಗಾಳಿಯು ನೀರಿನ ಆವಿಯ ಭಾಗಶಃ ಒತ್ತಡ pA 3 74kPa ಇದೆ 2 0C ದಲ್ಲಿ ನೀರಿನ ಆವಿಯ ಒತ್ತಡ 7 145 kPa ಈಗ ನಮಗೆ ಗೊತ್ತಿರುವ ಹಾಗೇ ಹ್ಯೂಮಿಡಿಟಿಯನ್ನು ಈ ಸಮೀಕರಣದಿಂದ ವ್ಯಾಖ್ಯಾನಿಸಲಾಗಿದೆ ಇದನ್ನು ಈ ಮೊದಲು ಕೂಡ ಸ್ಲೈಡ್ ನಲ್ಲಿ ನೀಡಲಾಗಿದೆ ಆ ಹ್ಯೂಮಿಡಿಟಿಯು 18 02 ಭಾಗಿಸು 28 97 ಗುಣಿಸು ನೀರಿನ ಮತ್ತು ಶುಷ್ಕ ಗಾಳಿಯ ಭಾಗಶಃ ಒತ್ತಡಗಳ ಅನುಪಾತವಾಗಿದೆ ಆದ್ದರಿಂದ ನೀರು kg ಗಳಲ್ಲಿ by ಗಾಳಿಯು kg ಗಳಲ್ಲಿ ಇದೆ ಈಗ ನಿಮಗೆ ಗೊತ್ತಿದೆ ಇವುಗಳು ನೀರಿನ ಆವಿಯ ಭಾಗಶಃ ಒತ್ತಡ ಮತ್ತು ವ್ಯವಸ್ಥೆಯ ಒತ್ತಡವಾಗಿದೆ ನೀವು ಈ ಮೌಲ್ಯವನ್ನು ಅಥವಾ ಅಲ್ಲಿ ಭಾಗಶಃ ಒತ್ತಡ ಅನ್ನು ತುಂಬಿದರೆ ನೀವು 0 0238ದ ಮೌಲ್ಯವನ್ನು ನೀರು kg ಗಳಲ್ಲಿ ಗಾಳಿಯು kg ಗಳಲ್ಲಿಯ ಯೂನಿಟ್ ನಲ್ಲಿ ಪಡೆಯುತ್ತೇವೆ ಇದು ಆ ನಿರ್ಧಿಷ್ಟ ಉಷ್ಣತೆಯಲ್ಲಿ ಆರ್ದ್ರತೆಯಾಗಿದೆ ಮತ್ತು ಸ್ಯಾಚುರೇಶನ್ ಆರ್ದ್ರತೆ ಎಷ್ಟು ಈ ಭಾಗಶಃ ಒತ್ತಡ ಮೂಲತ A ಮತ್ತು ನೀರಿನ ಆವಿಯ ಒತ್ತಡಗಳನ್ನು ಇಲ್ಲಿ ನೀಡಲಾಗಿದೆ ಅದು 7 415 ಇದೆ ಇದನ್ನು ಈ ಸಮೀಕರಣದಲ್ಲಿ ತುಂಬಿದರೆ ನೀವು ಸ್ಯಾಚುರೇಶನ್ ಆರ್ದ್ರತೆಯನ್ನು ಪಡೆಯುತ್ತೀರಿ ಅದು 0 04912 ನೀರು kg ಗಳಲ್ಲಿ by ಗಾಳಿಯು kg ಗಳಲ್ಲಿ ಯೂನಿಟ ಆಗಿದೆ ಇದು ನಿಮ್ಮ ಸ್ಯಾಚುರೇಶನ್ ಆರ್ದ್ರತೆಯಾಗಿದೆ ಮತ್ತು ಆರ್ದ್ರತೆ ಎಂದರೆ ಏನು ಇದು ಆರ್ದ್ರತೆ ಮತು ಸ್ಯಾಚುರೇಶನ್ ಆರ್ದ್ರತೆಯ ಅನುಪಾತ ಗುಣಿಸು 100 ಆಗಿದೆ ಇದು ಮೂಲತ 0 0238 ನ್ನು 0 0492 ರಿಂದ ಭಾಗಿಸಿ ನಂತರ 100 ರಿಂದ ಗುಣಿಸಿದಾಗ 48 53ದ ಮೊತ್ತವು ಬರುತ್ತದೆ ಇದೇ ರೀತಿಯಾಗಿ ನೀವು ಶೇಕಡವಾರು ರಿಲೇಟಿವ್ ಆರ್ದ್ರತೆಯನ್ನು ಲೆಕ್ಕ ಮಾಡಬಹುದು ಅದನ್ನು ನೀವು ನಿರ್ಧಿಷ್ಟ ಉಷ್ಣತೆಯಲ್ಲಿ i ಅಂಶದ ಭಾಗಶಃ ಒತ್ತಡ ಮತ್ತು i ಅಂಶದ ಆವಿಯ ಒತ್ತಡಗಳ ಅನುಪಾತವನ್ನು 100 ರಿಂದ ಗುಣಿಸುವುದು ನೀವು ಇವುಗಳ ಮೌಲ್ಯಗಳನ್ನು ತುಂಬಿದಾಗ ನಿಮಗೆ 50 43 ಅನ್ನು ಪಡೆಯುತೀರಿ ಇದು ನಿಮ್ಮ ಶೇಕಡವಾರು ರಿಲೇಟಿವ್ ಆರ್ದ್ರತೆಯಾಗಿದೆ ನಾವು ಮತ್ತೊಂದು ಉದಾಹರಣೆಯನ್ನು ನೋಡೋಣ ಆರ್ದ್ರತೆಯ ಆಧಾರದ ಮೇಲೆ ನಿಯಂತ್ರಿತ ಗಾಳಿಯನ್ನು ಡ್ರೈಯರ್ಗೆ ಒಟ್ಟು 760 mm Hg ಒತ್ತಡದಲ್ಲಿ ಮತ್ತು 50 0C ತಾಪಮಾನದಲ್ಲಿ ಪ್ರತಿ kg ಬೋನ್ ಡ್ರೈ ಗಾಳಿಗೆ 0 01 kg ನೀರಿನ ಆರ್ದ್ರತೆಯಲ್ಲಿ ಸರಬರಾಜು ಮಾಡಲಾಗಿದೆ ಎಂದು ಭಾವಿಸೋಣ ಗಾಳಿಯು ಡ್ರೈಯರ್ ಅನ್ನು 760 mm Hg ಯ ಒಟ್ಟು ಒತ್ತಡ ಮತ್ತು 50 0C ತಾಪಮಾನದಲ್ಲಿ 83 ರಿಲೇಟಿವ್ ಆರ್ದ್ರತೆಯೊಂದಿಗೆ ಬಿಡುಗಡೆಯಾಗುತ್ತದೆ 40 kg ನೀರು ಗಂಟೆಗೆ ಗಾಳಿಯ ಹರಿವನ್ನು ಪ್ರವೇಶಿಸಿದರೆ ಡ್ರೈಯರ್ ಮೂಲಕ ಹರಿಯುವ ಬೋನ್ ಡ್ರೈ ಗಾಳಿಯ ತೂಕವನ್ನು ಲೆಕ್ಕಹಾಕಿ 50 0C ನಲ್ಲಿ ನೀರಿನ ಆವಿಯ ಒತ್ತಡವು 92 55mm Hg ಗಳನ್ನು ನೀಡಲಾಗಿದೆ ಇಲ್ಲಿ ಈ ಸಂದರ್ಭದಲ್ಲಿ 50 0C ನಿಲ್ಲಿ ನೀರಿನ ಆವಿಯ ಒತ್ತಡವನ್ನು ನಿಮಗೆ ನೀಡಲಾಗಿದೆ ನಾವು ಇದರ ಸ್ಕೀಮ್ಯಾಟಿಕ್ ರೇಖಾಚಿತ್ರವನ್ನು ಚಿತ್ರಿಸಿದರೆ ಈಗ ಇದು ಡ್ರೈಯರ್ ಎಂದು ಹೇಳೋಣ ಈಗ ಈ ಡ್ರೈಯರ್ನಲ್ಲಿ ಗಾಳಿಯ ಹರಿವು 50 0C ತಾಪಮಾನದಲ್ಲಿ ಪ್ರತಿ kg ಬೋನ್ ಡ್ರೈ ಗಾಳಿಗೆ 0 01 kg ನೀರಿನ ಆರ್ದ್ರತೆಯಲ್ಲಿ ಬರುತ್ತಿದೆ ಆದರೆ ಗಾಳಿಯೊಂದಿಗೆ ನೀರಿನ ಹರಿವಿನ ಪ್ರಮಾಣ ಗಂಟೆಗೆ 40 kg ಯಾಗಿದೆ ಇವುಗಳ ಆಧಾರದ ಮೇಲೆ ಡ್ರೈಯರ್ ನಂತರ ಈ ಗಾಳಿಯು 83 ರಿಲೇಟಿವ್ ಆರ್ದ್ರತೆಯೊಂದಿಗೆ ಹೊರಬರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಡ್ರೈಯರ್ ಒಳಗೆ ಪ್ರವೇಶಿಸುವ ಈ ಗಾಳಿಯೊಂದಿಗೆ ನೀರಿನ ಹರಿವಿನ ಪ್ರಮಾಣವು 40 kg ಆಗಿದ್ದರೆ ಡ್ರೈಯರ್ ಮೂಲಕ ಹರಿಯುವ ಬೋನ್ ಡ್ರೈ ಗಾಳಿಯ ತೂಕ ಎಷ್ಟಾಗಿರಬೇಕು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ನಾನು ಇದನ್ನು ಪರಿಹರಿಸಿದರೆ ನೀವು ಮೊದಲು ಆಧಾರವನ್ನು ಪರಿಗಣಿಸಬೇಕು ಆಧಾರ ಏನು ಇರಬಹುದು ಈ ವಿಷಯದಲ್ಲಿ ಒಣಗಿಸುವ ಕಾರ್ಯಾಚರಣೆಯ ಒಂದು ಗಂಟೆ ಅವಧಿಯ ಆಧಾರವನ್ನು ನಾವು ಪರಿಗಣಿಸಬಹುದು ಈಗ ಆ ನಿರ್ದಿಷ್ಟ ತಾಪಮಾನದಲ್ಲಿ ನೀರಿನ ಆವಿಯ ಒತ್ತಡ ಎಷ್ಟಿರಬೇಕು ಎಂಬುದನ್ನು ನೀವು ಲೆಕ್ಕ ಹಾಕಬೇಕು ಇದನ್ನು 92 5 mmHg ಎಂದು ನಿಮಗೆ ನೀಡಲಾಗಿದೆ ಮತ್ತು ನೀರಿನ ಭಾಗಶಃ ಒತ್ತಡ ಎಷ್ಟು ಇರಬೇಕು ಎಂಬುದನ್ನು ಸಹ ನೀವು ಲೆಕ್ಕ ಹಾಕಬೇಕು ಆದರೆ ನಿಮಗೆ ಇದನ್ನು ನೀಡಿಲ್ಲ ಏನೇ ಆಗಲಿ ನೀವು ಅದನ್ನು ಲೆಕ್ಕ ಹಾಕಬೇಕು ಮತ್ತು ನಿರ್ಗಮನದಲ್ಲಿ ರಿಲೇಟಿವ್ ಆರ್ದ್ರತೆಯು 83 ಎಂಬುದು ನಿಮಗೆ ಗೊತ್ತಿದೆ ಆದ್ದರಿಂದ ನಿರ್ಗಮನ ಗಾಳಿಯಲ್ಲಿ ರಿಲೇಟಿವ್ ಆರ್ದ್ರತೆಯು ತಿಳಿದಿದ್ದರೆ ನಂತರ ನೀವು ಸರಳವಾಗಿ ಹೇಳಬಹುದು ಏಕೆಂದರೆ ಇದನ್ನು ನೀರಿನ ಆವಿಯ ಒತ್ತಡಕ್ಕೆ ಭಾಗಶಃ ಒತ್ತಡದ ಅನುಪಾತ ಎಂದು ವ್ಯಾಖ್ಯಾನಿಸಲಾಗಿದೆ ನಂತರ ನೀವು Pw Pwv ಎಂದು ಹೇಳಬಹುದು ಅದು 0 83 ಕ್ಕೆ ಸಮಾನವಾಗಿರುತ್ತದೆ ಇದರಿಂದ ನೀವು ನೀರಿನ ಭಾಗಶಃ ಒತ್ತಡವನ್ನು ಸುಲಭವಾಗಿ ಲೆಕ್ಕ ಹಾಕಬಹುದು ಅದರ ನಂತರ ನೀವು ಅದನ್ನು ನೋಡುತ್ತೀರಿ ನೀವು ಪ್ರತಿ kg ಶುಷ್ಕ ಗಾಳಿಗೆ kg ಮೋಲ್ ನೀರನ್ನು ಲೆಕ್ಕ ಹಾಕಬೇಕು ಅದರ ಅರ್ಥವೆನೆಂದರೆ ಪ್ರತಿ kg ಒಣ ಗಾಳಿಗೆ ಪ್ರವೇಶಿಸುವ ಗಾಳಿಯ ಮೋಲ್ ಗಳು ಎಷ್ಟು ಆದ್ದರಿಂದ ಇದು ಮೂಲಭೂತವಾಗಿ ನೀರಿನ ಭಾಗಶಃ ಒತ್ತಡ ಮತ್ತು ಗಾಳಿಯ ಭಾಗಶಃ ಒತ್ತಡ ಅನುಪಾತವಾಗಿದೆ ಈ ಅನುಪಾತದಿಂದಇದು 0 112 ಕ್ಕೆ ಸಮವಾಗಿರುತ್ತದೆ ಎಂದು ನೀವು ಹೇಳಬಹುದು ಅದರ ಅರ್ಥವೇನು ಪ್ರತಿ kg ಶುಷ್ಕ ಗಾಳಿಯ 0 112kg ಮೋಲ್ ನೀರನ್ನು ಹೊಂದಿರುತ್ತದೆ ಈಗ ತೂಕದ ಪರಿಭಾಷೆಯಲ್ಲಿ ನೀವು ಪ್ರತಿ kg ಮೋಲ್ ನೀರಿನ ಒಣ ಗಾಳಿಯ kg ಮೋಲ್ ಗಳನ್ನು ಸುಲಭವಾಗಿ ಇದನ್ನು ನೀರು ಮತ್ತು ಗಾಳಿಯ ಅಣು ತೂಕದಿಂದ ಗುಣಿಸಬೇಕು ನಂತರ ನೀವು ಇಲ್ಲಿ 0 07 ಅನ್ನು ಪಡೆಯಬಹುದು ಈಗ ಈ ಸಂದರ್ಭದಲ್ಲಿ ಈ 18 ಮತ್ತು 28 4 ಮೂಲಭೂತವಾಗಿ ಅವು ಕ್ರಮವಾಗಿ ನೀರು ಮತ್ತು ಶುಷ್ಕ ಗಾಳಿಯ ಅಣು ತೂಕಗಳಾಗಿವೆ ಈಗ ಒಳಹರಿವಿನ ಹವಾನಿಯಂತ್ರಣ ಎಷ್ಟು ಪ್ರತಿ kg ಗಾಳಿಗೆ ಪ್ರತಿ kg ನೀರಿನ ಅನುಪಾತವು 0 01 ಆಗಿದೆ 01 ಆಗಿದೆ ಅಥವಾ ಬಹಿರ್ಗಮನ ಹವಾನಿಯಂತ್ರಣವನ್ನು ನಾವು 50 0C ತಾಪಮಾನ ಮತ್ತು 760 mm Hg ಒತ್ತಡದಲ್ಲಿ ಲೆಕ್ಕಹಾಕಿದಾಗ 0 07 ಅನ್ನು ಪಡೆಯುತ್ತೀರಿ ಈಗ ಈ ಸಂದರ್ಭದಲ್ಲಿ ಆ ವಸ್ತುವಿನಿಂದ ಗಾಳಿ ಅಥವಾ ತೇವಾಂಶವನ್ನು ತೆಗೆದುಹಾಕಲು ಡ್ರೈಯರ್ ಅನ್ನು ಬಳಸಲಾಗುತ್ತದೆ ಅಥವಾ ಗಾಳಿಯಿಂದ ಆ ನಿರ್ದಿಷ್ಟ ತಾಪಮಾನ ಮತ್ತು ಒಣ ಗಾಳಿಯಲ್ಲಿನ ಒತ್ತಡದಲ್ಲಿ ನೀರಿನ ಪ್ರಮಾಣವನ್ನು ಹೇಗೆ ತೆಗೆದುಹಾಕಲಾಗುತ್ತದೆ ಪ್ರತಿ kg ಒಣ ಗಾಳಿಗೆ kg ನೀರನ್ನ ತೆಗೆಯಲಾಗುತ್ತದೆ ಇದು ಮೂಲಭೂತವಾಗಿ ಆ ತೇವಾಂಶದ ವ್ಯತ್ಯಾಸವಾಗಿದೆ ಔಟ್ಲೆಟ್ ನಲ್ಲಿ ಆರ್ದ್ರತೆಯು 0 07 ಆಗಿದೆ ಮತ್ತು ಆಗಮನದಲ್ಲಿ 0 ನೀವು ಇದನ್ನು ಕಳೆದರೆ ನೀವು 0 06 ನ್ನು ಪಡೆಯುತ್ತೀರಿ ಇದು ಮೂಲಭೂತವಾಗಿ ಪ್ರತಿ kg ಶುಷ್ಕ ಗಾಳಿಯಲ್ಲಿ ತೆಗೆದಿರುವ ನೀರಿನ ಪ್ರಮಾಣವಾಗಿದೆ ಹಾಗಾದರೆ ಡ್ರೈಯರ್ಗೆ ಪ್ರವೇಶಿಸುವ ಒಟ್ಟು ನೀರು ಎಷ್ಟು ಅದು 50kg ಎಂದು ನಿಮಗೆ ತಿಳಿದಿದೆ ಈಗ ಈ 50 kg ನೀರನ್ನು ಡ್ರೈಯರ್ ಮೂಲಕ ತೆಗೆದುಹಾಕಲಾಗಿದೆ ಈಗ ನಂತರ ಹೇಳಬಹುದೇ ಈ ಡ್ರೈಯರ್ ನಿಂದ ಈ ಎಲ್ಲಾ 50 ಕೆಜಿ ನೀರನ್ನು ತೆಗೆಯಲು ಆಗ ಅಲ್ಲಿಗೆ ಸರಬರಾಜು ಮಾಡಿದ ನೀರಿನ ಪ್ರಮಾಣ ಎಷ್ಟು 06 kg ನೀರನ್ನು ತೆಗೆದುಹಾಕಲು ಈ ಲೆಕ್ಕಾಚಾರದ ಪ್ರಕಾರ ಒಂದು kg ಡ್ರೈಯರ್ ಅಗತ್ಯವಿದೆ ಎಂದು ನಿಮಗೆ ತಿಳಿದಿದೆ 50 ಕೆಜಿ ನೀರು ತೆಗೆಯಬೇಕಾದರೆ ಎಷ್ಟು ಗಾಳಿಯ ಪ್ರಮಾಣದ ಅಗತ್ಯವಿದೆ ಆದ್ದರಿಂದ ನೀವು ಈ 50 ಅನ್ನು 0 06 ರಿಂದ ಭಾಗಿಸಿ ನಂತರ ನೀವು ನಂತರ ನೀವು ಈ 833 3 kg ಮೊತ್ತವನ್ನು ಪಡೆಯಬಹುದು ಆದ್ದರಿಂದ ಇಲ್ಲಿ 833 3kg ಗಾಳಿಯು ಆ ನಿರ್ದಿಷ್ಟ ತಾಪಮಾನ ಮತ್ತು ಒತ್ತಡದಲ್ಲಿ ಡ್ರೈಯರ್ ಮೂಲಕ ಈ 50 kg ನೀರನ್ನು ತೆಗೆದುಹಾಕಲು ಅಗತ್ಯವಾಗಿರುತ್ತದೆ ಆದ್ದರಿಂದ ಈ ಆರ್ದ್ರತೆಯ ಆಧಾರದ ಮೇಲೆ ವಸ್ತು ಸಮತೋಲನವನ್ನು ಮಾಡುವ ಒಂದು ಉದಾಹರಣೆಯಾಗಿದೆ ಮತ್ತು ಸಹಜವಾಗಿ ಗೊತ್ತಿಲ್ಲದ ನಿಯತಾಂಕವನ್ನು ನೀವು ತಿಳಿದುಕೊಳ್ಳುತ್ತೀರಿ ಇಲ್ಲಿ ಈ ಸಂದರ್ಭದಲ್ಲಿ ಗಾಳಿಯ ಪ್ರಮಾಣ ಎಷ್ಟು ಬೇಕಾಗುತ್ತದೆ ಅಂತೆಯೇ ಅದು ಗೊತ್ತಿಲ್ಲದ ನಿಯಾತಂಕವಾಗಿದ್ದರೆ ಅಲ್ಲಿ 5 kg ಗಾಳಿ ಸರಬರಾಜು ಮಾಡಬೇಕಾದರೆ ತೆಗೆದು ಹಾಕಬಹುದಾದ ಒಟ್ಟು ನೀರಿನ ಪ್ರಮಾಣವನ್ನು ಲೆಕ್ಕ ಹಾಕಬಹುದು ಸರಳವಾಗಿ ನೀವು ಇದನ್ನು ಲೆಕ್ಕ ಹಾಕಬಹುದು ಇಲ್ಲಿಯವರೆಗೆ ನೀವು ನೀರನ್ನು ತೆಗೆದುಹಾಕಲು ಲೆಕ್ಕ ಹಾಕಬೇಕು ಮತ್ತು ಆ ಪ್ರಮಾಣದ ಗಾಳಿ ಅಥವಾ ನೀರಿನ ಪ್ರಮಾಣಕ್ಕೆ ಪ್ರತಿ 100 ಕೆಜಿ ಅಥವಾ 5 ಕೆಜಿ ಗಾಳಿಗೆ ಅಥವಾ ನೀಡಲಾದ ಯಾವುದೇ ಮೊತ್ತವನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಈ ಉದಾಹರಣೆಗಳು ನೀರಿನ ಅಗತ್ಯತೆ ಮತ್ತು ಗಾಳಿಯ ಅವಶ್ಯಕತೆ ಮತ್ತು ಆ ಸಾಧನದಿಂದ ಅಥವಾ ಆ ಗಾಳಿ ನೀರಿನ ಮಿಶ್ರಣದಿಂದ ಒಣ ಗಾಳಿಯಿಂದ ತೆಗೆದುಹಾಕಬೇಕಾದ ನೀರಿನ ಪ್ರಮಾಣ ಎಷ್ಟು ಎಂದು ಲೆಕ್ಕಾಚಾರ ಮಾಡಲು ಸಹಾಯಕವಾಗುತ್ತದೆ ಮುಂದೆ ನಾವು ಸೈಕ್ರೋಮೆಟ್ರಿಕ್ ಚಾರ್ಟ್ ಅನ್ನು ಚರ್ಚಿಸುತ್ತೇವೆ ಆ ಸೈಕ್ರೋಮೆಟ್ರಿಕ್ ಚಾರ್ಟ್ ಅಂದರೆ ಏನು ಇದು ಮೂಲಭೂತವಾಗಿ ತೇವಾಂಶದ ಅಥವಾ ಅಬ್ಸಲ್ಯೂಟ್ ಆರ್ದ್ರತೆಯ ಚಿತ್ರಾತ್ಮಕ ನಿರೂಪಣೆಯಾಗಿದೆ ಅಥವಾ ರಿಲೇಟಿವ್ ಆರ್ದ್ರತೆ ಏನೆಂದು ನೀವು ಹೇಳಬಹುದು ವೆಟ್ ಬಲ್ಬ್ ತಾಪಮಾನ ಎಷ್ಟು ಇರಬೇಕು ಸ್ಯಾಚುರೇಶನ್ ತಾಪಮಾನ ಎಂದರೇನು ಮತ್ತು ಈ ಚಿತ್ರಾತ್ಮಕ ನಿರೂಪಣೆಯಿಂದ ಸ್ಯಾಚುರೇಶನ್ ಎಂಥಾಲ್ಪಿಯನ್ನು ಹೇಗೆ ಲೆಕ್ಕ ಹಾಕುವುದು ಹ್ಯೂಮಿಡ್ ವ್ಯಾಲುಮ್ ಏನು ಶುಷ್ಕ ಗಾಳಿಯ ಉಷ್ಣತೆ ಏನು ಮತ್ತು ಅವುಗಳ ನಡುವಿನ ಸಂಬಂಧದ ಬಗ್ಗೆ ಮತ್ತು ಅವುಗಳ ಸಂಬಂಧಗಳ ಆಧಾರದ ಮೇಲೆ ಪ್ರೊಫೈಲ್ಗಳನ್ನು ಈ ಚಿತ್ರಾತ್ಮಕ ರೂಪದಲ್ಲಿ ನೀಡಲಾಗಿದೆ ಈ ಆರ್ದ್ರತೆ ಮತ್ತು ಸ್ಯಾಚುರೇಶನ್ ಸ್ಥಿತಿಯ ಆಧಾರದ ಮೇಲೆ ಆ ಚರಾಂಶಗಳ ಪ್ರಾತಿನಿಧ್ಯದ ಈ ಚಿತ್ರಾತ್ಮಕ ರೂಪವನ್ನು ಸೈಕ್ರೋಮೆಟ್ರಿಕ್ ಚಾರ್ಟ್ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಡ್ರೈ ಬಲ್ಬ್ ವೆಟ್ ಬಲ್ಬ್ ಮತ್ತು ಡಿವ್ ಪಾಯಿಂಟ್ ತಾಪಮಾನ ಮತ್ತು ನಿರ್ದಿಷ್ಟ ಮತ್ತು ರಿಲೇಟಿವ್ ಆರ್ದ್ರತೆಗಳ ನಡುವಿನ ಸಂಬಂಧವನ್ನು ಈ ಸೈಕ್ರೋಮೆಟ್ರಿಕ್ ಚಾರ್ಟ್ ಪ್ರದರ್ಶಿಸುತ್ತದೆ ಇಲ್ಲಿ ಈ ಸೈಕ್ರೋಮೆಟ್ರಿಕ್ ಚಾರ್ಟ್ಗಳನ್ನು ಸ್ಲೈಡ್ನಲ್ಲಿ ತೋರಿಸಲಾಗಿದೆ ನೋಡಿ X ಅಕ್ಷದಲ್ಲಿ ಡ್ರೈ ಬಲ್ಬ್ ತಾಪಮಾನವನ್ನು ನೀಡಲಾಗಿದೆ ಎಂದು ನೀವು ನೋಡುತ್ತೀರಿ ಇದನ್ನು 10 ರಿಂದ 55 0C ಎಂದು ನೀಡಲಾಗಿದೆ Y ಅಕ್ಷದಲ್ಲಿ ಪ್ರತಿ kg ಶುಷ್ಕ ಗಾಳಿಗೆ ತೇವಾಂಶವನ್ನು ನೀಡಲಾಗುತ್ತದೆ Y ಅಕ್ಷದಲ್ಲಿಯೂ ಸಹಇದು ಸ್ಯಾಚುರೇಶನ್ ಸ್ಥಿತಿಯಲ್ಲಿ ಎಂಥಾಲ್ಪಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಮತ್ತು ಎಂಥಾಲ್ಪಿ ವಿಚಲನೆ ವೆಟ್ ಬಲ್ಬ್ ಮತ್ತು ಸ್ಯಾಚುರೇಶನ್ ತಾಪಮಾನಗಳು ಮತ್ತು ಆ ನಿರ್ದಿಷ್ಟ ಬಲ್ಬ್ ತಾಪಮಾನದಲ್ಲಿ ಹ್ಯೂಮಿಡ್ ವ್ಯಾಲುಮ್ ಎಷ್ಟು ಇರುತ್ತದೆ ಎಂಬ ಪ್ರೊಫೈಲ್ಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಚಾರ್ಟ್ನಿಂದ ನೀವು 2 ನಿಯತಾಂಕಗಳು ಗೊತ್ತಿದ್ದರೆ ಎಲ್ಲಾ ನಿಯತಾಂಕಗಳ ಮಾಹಿತಿಯನ್ನು ನೀವು ಪಡೆಯುತ್ತೀರಿ ಮತ್ತು ಆ 2 ನಿಯತಾಂಕಗಳಿಂದ ಇತರ ನಿಯತಾಂಕಗಳು ಮತ್ತು ಚರಾಂಶಗಳನ್ನು ನೀವು ಈ ಸೈಕ್ರೋಮೆಟ್ರಿಕ್ ಚಾರ್ಟ್ನಿಂದ ಓದಲು ಸಾಧ್ಯವಾಗುತ್ತದೆ ಮತ್ತು ಈ ಸೈಕ್ರೋಮೆಟ್ರಿಕ್ ಚಾರ್ಟ್ ಅನ್ನು ಹೇಗೆ ಓದುವುದು ಅಥವಾ ವಿವಿಧ ಚರಾಂಶಗಳು ಅಥವಾ ನಿಯತಾಂಕಗಳನ್ನು ಲೆಕ್ಕಾಚಾರ ಮಾಡಲು ಸೈಕ್ರೋಮೆಟ್ರಿಕ್ ಚಾರ್ಟ್ ಅನ್ನು ಹೇಗೆ ಬಳಸುವುದು ಎಂಬುದರ ಉದಾಹರಣೆಯನ್ನು ನಾವು ನೋಡೋಣ ಈಗ ಈ ಸಂದರ್ಭದಲ್ಲಿ ಒಂದು ಸಮಸ್ಯೆಯನ್ನು ಇಲ್ಲಿ ನೀಡಲಾಗಿದೆ ಆರ್ದ್ರ ಗಾಳಿಯನ್ನು 30 ಡಿಗ್ರಿ ಸೆಲ್ಸಿಯಸ್ ಎಂದು ಪರಿಗಣಿಸಲಾಗುತ್ತದೆ ಇದು 15 ಡಿಗ್ರಿ ಸೆಲ್ಸಿಯಸ್ ಡಿವ್ ಪಾಯಿಂಟ್ ತಾಪಮಾನ ಹೊಂದಿರುತ್ತದೆ ಈಗ ನಿಮಗೆ ಒದಗಿಸಲಾದ ಈ ಸೈಕೋಮೆಟ್ರಿಕ್ ಚಾರ್ಟ್ ಅನ್ನು ಬಳಸಿಕೊಂಡು ಕೆಳಗಿನವುಗಳನ್ನು ನಿರ್ಧರಿಸಬೇಕು ರಿಲೇಟಿವ್ ಆರ್ದ್ರತೆ ಎಷ್ಟು ಸಂಪೂರ್ಣ ಆರ್ದ್ರತೆ ಏನಾಗಿರುತ್ತದೆ ನಾವು ಆರ್ದ್ರ ಬಲ್ಬ್ ತಾಪಮಾನವನ್ನು ಏನು ಮಾಡುತ್ತೇವೆ ಡ್ರೈ ಬಲ್ಬ್ ತಾಪಮಾನವು ಎಷ್ಟು ಹ್ಯೂಮಿಡ್ ವ್ಯಾಲುಮ್ ಎಷ್ಟು ನಿರ್ದಿಷ್ಟ ಎಂಥಾಲ್ಪಿ ಎಷ್ಟು 5 kg ನೀರನ್ನು ಹೊಂದಿರುವ ಗಾಳಿಯ ಮಾಸ್ ಎಷ್ಟು ಮತ್ತು 1 5 kg ನೀರಿನಲ್ಲಿ ಆಕ್ರಮಿಸಿರುವ ಗಾಳಿಯ ವ್ಯಾಲುಮ್ ಎಷ್ಟು ಎಂಬುದನ್ನು ಕಂಡುಹಿಡಿಯಿರಿ ಆದ್ದರಿಂದ ಈ ಸೈಕ್ರೋಮೆಟ್ರಿಕ್ಸ್ ರೀಡಿಂಗ್ಸ್ ಆಧಾರದ ಮೇಲೆ ಆ ಎಲ್ಲಾ ವಿಷಯಗಳನ್ನು ಲೆಕ್ಕಹಾಕಬೇಕು ನಾವು ಮೊದಲು ಎಲ್ಲಾ ರಿಲೇಟಿವ್ ಆರ್ದ್ರತೆಯನ್ನು ಹೊಂದೋಣ ಈಗ ಅದನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಅಥವಾ ಸೈಕ್ರೋಮೆಟ್ರಿಕ್ ಚಾರ್ಟ್ನಿಂದ ಆ ರಿಲೇಟಿವ್ ಆರ್ದ್ರತೆಯನ್ನು ಹೇಗೆ ಓದುವುದು ಮೊದಲನೆಯದಾಗಿ ಡ್ರೈ ಬಲ್ಬ್ ತಾಪಮಾನವು 30 0C ಎಂದು ಸಮಸ್ಯೆಯಲ್ಲಿ ನೀಡಲಾಗಿದೆ ಎಂದು ನಿಮಗೆ ತಿಳಿದಿದೆ ಮತ್ತು ಡಿವ್ ಪಾಯಿಂಟ್ ತಾಪಮಾನವು 15 0C ಎಂದು ನಿಮಗೆ ನೀಡಲಾಗಿದೆ ಆದ್ದರಿಂದ ತೇವವಾದ ಗಾಳಿಯು 30 0C ಮತ್ತು 15 0C ಡಿವ್ ಪಾಯಿಂಟ್ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇಲ್ಲಿ 30 0C ಅನ್ನು ಡ್ರೈ ಬಲ್ಬ್ ತಾಪಮಾನ ಎಂದು ಪರಿಗಣಿಸಲಾಗುತ್ತದೆ ಈಗ ಈ ಡ್ರೈ ಬಲ್ಬ್ ತಾಪಮಾನ ಮತ್ತು ನೀವು ಡಿವ್ ಬಿಂದು ತಾಪಮಾನ ತಿಳಿದಿದ್ದರೆ ಇದು ವಾಸ್ತವವಾಗಿ ಸ್ಯಾಚುರೇಶನ್ ತಾಪಮಾನವಾಗಿದೆ ಆದ್ದರಿಂದ ಇದು 15 0C ಮತ್ತು ಇದು 30 0C ಆಗಿದೆ ಈಗ ನೀವು ಈ 15 0C ಬಿಂದುವಿನಿಂದ ಇವುಗಳವರೆಗೆ ಮುಂದಕ್ಕೆ ಹೋದರೆ ಮತ್ತು ನಂತರ ನೀವು ಈ 30 0C ಅನ್ನು ಡ್ರೈ ಬಲ್ಬ್ ತಾಪಮಾನ ಎಂದು ಪರಿಗಣಿಸುತ್ತೀರಿ ಮತ್ತು ಛೇದನದ ಬಿಂದುಗಳು ಯಾವುವು ನೀವು ಅದನ್ನು ನಿರ್ಧರಿಸಿದ್ದೀರಿ ಈ ಛೇದನದ ಬಿಂದುವು ನಿಮಗೆ ತಿಳಿದಿರುವ ಇನ್ನೊಂದು ಪ್ರೊಫೈಲ್ ಅನ್ನು ನೀವು ಪಡೆಯುತ್ತೀರಿ ಎಂದು ನೀವು ನೋಡುತ್ತೀರಿ ಇಲ್ಲಿ ಈ ರೀತಿಯ 40 50 60 ಪ್ರೊಫೈಲ್ ಅನ್ನು ನೀಡಲಾಗಿದೆ ಇವುಗಳು ವಾಸ್ತವವಾಗಿ ರಿಲೇಟಿವ್ ಆರ್ದ್ರತೆಗಳಾಗಿವೆ ಈಗ ಈ ಡಿವ್ ಬಿಂದು ಮತ್ತು ಒಣ ಗಾಳಿಯ ಉಷ್ಣತೆಯ ಈ ಛೇದಕದಲ್ಲಿ ಶೇಕಡಾವಾರು ಆರ್ದ್ರತೆ ಅಥವಾ ರಿಲೇಟಿವ್ ಆರ್ದ್ರತೆ ಎಂದು ನಿಮಗೆ ತಿಳಿದಿರುವ ಶೇಕಡಾವಾರು ಎಷ್ಟು ಎಂದು ನೀವು ಗುರುತಿಸಬಹುದು ಆದ್ದರಿಂದ ಈ ರೇಖೆಯು ನಿಮಗೆ 40 ರಿಲೇಟಿವ್ ಆರ್ದ್ರತೆಯನ್ನು ನೀಡುತ್ತದೆ ಆದ್ದರಿಂದ ಇಲ್ಲಿ ರಿಲೇಟಿವ್ ಆರ್ದ್ರತೆ ಎಷ್ಟು ಇರುತ್ತದೆ ಎಂಬುದು ತುಂಬಾ ಆಸಕ್ತಿದಾಯಕವಾಗಿದೆ ಅದು ಇಲ್ಲಿ ಕೇವಲ 40 ಆಗಿರುತ್ತದೆ ಆದ್ದರಿಂದ ಇವುಗಳ ಆಧಾರದ ಮೇಲೆ 15 ಡಿಗ್ರಿ ಸೆಲ್ಸಿಯಸ್ ಡಿವ್ ಬಿಂದು ಮತ್ತು 30 ಡಿಗ್ರಿ ಸೆಲ್ಸಿಯಸ್ ಡ್ರೈ ಬಲ್ಬ್ ಛೇದಕ ಬಿಂದು ಎಲ್ಲಿದೆ ಮತ್ತು ಆ ಛೇದಕ ಬಿಂದುವಿನಲ್ಲಿ ಆ ರಿಲೇಟಿವ್ ಆರ್ದ್ರತೆ ಪ್ರೊಫೈಲ್ ಏನಾಗಿರುತ್ತದೆ ನೀವು ಅದರ ಮೂಲಕ ಸಾಗಬೇಕು ಮತ್ತು ನೀವು ರಿಲೇಟಿವ್ ಆರ್ದ್ರತೆ ಎಷ್ಟು ಎಂದು ಓದಬೇಕು ಇದು 40 ಆಗಿರುತ್ತದೆ ಆದ್ದರಿಂದ ಡ್ರೈ ಬಲ್ಬ್ ಮತ್ತು ಡಿವ್ ಬಿಂದುವಿನ ನಿರ್ದಿಷ್ಟ ತಾಪಮಾನದಲ್ಲಿ ರಿಲೇಟಿವ್ ಆರ್ದ್ರತೆ ಏನೆಂದು ನೀವು ಕಂಡುಕೊಂಡಿದ್ದೀರಿ ಮುಂದಿನ ಭಾಗವು ಸಂಪೂರ್ಣ ಆರ್ದ್ರತೆ ಯಾಗಿದೆ ಈಗ ಛೇದಕ ಬಿಂದುವಿನಿಂದ ಡಿವ್ ಬಿಂದುವಿನ ರೇಖೆಯೊಂದಿಗೆ ಹೋದರೆ ಮತ್ತು ನೀವು ತೇವಾಂಶದ ಅಂಶದ ಅಕ್ಷಕ್ಕೆ ಹೋದರೆ ಮತ್ತು ಇದು 0 011 ರ ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಇದು ನಿಮಗೆ ಅಬ್ಸಲ್ಯೂಟ್ ಆರ್ದ್ರತೆಯ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ನಿಮ್ಮ ಅಬ್ಸಲ್ಯೂಟ್ ಆರ್ದ್ರತೆ ಎಷ್ಟು ಇದು ಮೂಲತಃ 0 011 ಆಗಿದೆ ಆದ್ದರಿಂದ ನಾವು ಸರಳವಾಗಿ ಏನು ಮಾಡಿದ್ದೇವೆ ಆ ಛೇದನದ ಬಿಂದುವಿನಿಂದ ಆ ಡಿವ್ ಬಿಂದು ರೇಖೆಯೊಂದಿಗೆ ನೀವು ಪ್ರತಿ kg ತೇವಾಂಶದ ಅಂಶಕ್ಕೆ ಶುಷ್ಕ ಗಾಳಿ kg ಗಳಲ್ಲಿನ ಅಕ್ಷದ ಗುಂಟ ಸಾಗಿದರೆ ಮತ್ತು ಅಲ್ಲಿ ಛೇದಕ ಬಿಂದು ಯಾವುದು ಆ ಮೌಲ್ಯವು ನಿಮಗೆ ಅಬ್ಸಲ್ಯುಟ್ ಆರ್ದ್ರತೆಯನ್ನು ನೀಡುತ್ತದೆ ಮುಂದೆ ವೆಟ್ ಬಲ್ಬ್ ತಾಪಮಾನ ಎಷ್ಟಿರಬೇಕು ಎಂದು ನೀವು ಲೆಕ್ಕ ಹಾಕಬೇಕು ಈಗ ಈ ವೆಟ್ ಬಲ್ಬ್ ತಾಪಮಾನವನ್ನು ಪಡೆಯಲು ಡಿವ್ ಬಿಂದು ತಾಪಮಾನ ಮತ್ತು ವೆಟ್ ಬಲ್ಬ್ ತಾಪಮಾನದ ಛೇದಕ ಬಿಂದು ಯಾವುದು ಎಂದು ನೀವು ನೋಡಬೇಕು ಅದು ಈ 40 ರಿಲೇಟಿವ್ ಆರ್ದ್ರತೆ ವಕ್ರ ರೇಖೆಯಲ್ಲಿದೆ ಈಗ ಈ ವಕ್ರರೇಖೆಯಿಂದ ನೀವು ಈ ರೀತಿಯ ಇನ್ನೊಂದು ರೇಖೆಯನ್ನು ನೋಡುತ್ತೀರಿ ಈ ರೀತಿಯ ರೇಖೆಗಳನ್ನು ಇಲ್ಲಿ ತೋರಿಸಲಾಗಿದೆ ಇಲ್ಲಿ ನೀವು ಈ ರೇಖೆಯನ್ನು 100 ಸ್ಯಾಚುರೇಶನ್ ರೇಖೆಯವರೆಗೆ ಅನುಸರಿಸಿದರೆ ಆದ್ದರಿಂದ ಇದು 100 ಸ್ಯಾಚುರೇಶನ್ ರೇಖೆ ಆಗಿದೆ ಆದ್ದರಿಂದ ಈ 100 ಸ್ಯಾಚುರೇಶನ್ ರೇಖೆಯಿಂದ ಅಥವಾ ಈ ಛೇದಕ ಬಿಂದುವಿನಿಂದ ನೀವು 100 ಸ್ಯಾಚುರೇಶನ್ ರೇಖೆಯ ಕಡೆಗೆ ಹೋದರೆ ಮತ್ತು ಛೇದಕ ಬಿಂದು ಯಾವುದು ಎಂದು ಕಂಡುಕೊಂಡರೆ ಅದು ವೆಟ್ ಬಲ್ಬ್ ತಾಪಮಾನವನ್ನು ನೀಡುತ್ತದೆ ಹಾಗಾಗಿ 20 0C ನ್ನು ನೀಡುತ್ತದೆ ಆದ್ದರಿಂದ ಈ ಛೇದನದ ಬಿಂದುವು 20 0C ಆಗಿದೆ ನಾವು ಇಲ್ಲಿ ಏನು ಮಾಡಿದ್ದೇವೆ ವೆಟ್ ಬಲ್ಬ್ ತಾಪಮಾನದೊಂದಿಗೆ ಇದು ನಿಮ್ಮ ಛೇದನದ ಬಿಂದುವಾಗಿದೆ ಮತ್ತು ಇದು 100 ಸ್ಯಾಚುರೇಶನ್ ರಿಲೇಟಿವ್ ಆರ್ದ್ರತೆ ಅಥವಾ ಸ್ಯಾಚುರೇಶನ್ ರೇಖೆಯಲ್ಲಿ ಛೇದಿಸುತ್ತದೆ ಆದ್ದರಿಂದ ಆ ಬಿಂದುವನ್ನು ವೆಟ್ ಬಲ್ಬ್ ತಾಪಮಾನ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಇದು 20 0C ಮತ್ತು ನಂತರ ಡ್ರೈ ಬಲ್ಬ್ ತಾಪಮಾನವು ಕೇವಲ 30 0C ಆಗಿದೆ ಇದು ಸಮಸ್ಯೆಯಲ್ಲಿ ನೀಡಿದಂತೆಯೇ ಇರುತ್ತದೆ ಮತ್ತು ಅದರ ನಂತರ ತೇವವಾದ ವ್ಯಾಲುಮ್ ಎಷ್ಟಾಗಿರುತ್ತದೆ ಎಂದು ನೀವು ಲೆಕ್ಕಾಚಾರ ಮಾಡಬೇಕು ಈಗ ಮತ್ತೊಮ್ಮೆ ನೀವು ಆ ವೆಟ್ ಬಲ್ಬ್ ತಾಪಮಾನದ ರೇಖೆಯನ್ನು ಅನುಸರಿಸಿದರೆ ಮತ್ತು ನೀವು ಆ ವೆಟ್ ಬಲ್ಬ್ ತಾಪಮಾನದ ರೇಖೆಯಲ್ಲಿ ಇಲ್ಲಿನ ಎಂಥಾಲ್ಪಿ ರೇಖೆಯವರೆಗೆ ಹೋದರೆ ಇದು ಈ ಬಿಂದುವಿನಲ್ಲಿ ಛೇದಿಸುತ್ತದೆ ಮತ್ತು ಇದನ್ನು ಸ್ಫೆಸಿಫಿಕ್ ಎಂಥಾಲ್ಪಿ ಎಂದು ಪರಿಗಣಿಸಲಾಗುತ್ತದೆ ಈಗ ಇದು ಸ್ಫೆಸಿಫಿಕ್ ಎಂಥಾಲ್ಪಿಯು ಹ್ಯೂಮಿಡ್ ವ್ಯಾಲುಮ್ ಎಷ್ಟು ಎಂದು ನಿಮಗೆ ನೀಡುತ್ತದೆ ಮತ್ತು ನೀವು ಈ ಛೇದಕ ಬಿಂದುವನ್ನು ಮೀರಿ ಹೋದರೆ ಮತ್ತು ಈ ರೇಖೆಯು ಆ ಎಂಥಾಲ್ಪಿ ವಿಚಲನ ರೇಖೆಯಲ್ಲಿ ಛೇದಿಸುತ್ತದೆ ಅದರಿಂದ ನೀವು ಎಂಥಾಲ್ಪಿ ವಿಚಲನವನ್ನು ಲೆಕ್ಕ ಹಾಕಬಹುದು ನೀವು ಇಲ್ಲಿ ಈ ರೇಖೆಯಿಂದ ತೇವವಾದ ವ್ಯಾಲುಮ್ ಅನ್ನು ಲೆಕ್ಕ ಹಾಕಬಹುದು ಈ ರೇಖೆಯು ನಿಮಗೆ ತೇವವಾದ ವ್ಯಾಲುಮ್ ನ್ನು ನೀಡುತ್ತದೆ ಇಲ್ಲಿ ಈ ಚಾರ್ಟ್ನಲ್ಲಿ ಕೆಲವು ತೇವವಾದ ವ್ಯಾಲುಮ್ ಪ್ರೊಫೈಲ್ಗಳನ್ನು ನೀಡಲಾಗಿದೆ ಮತ್ತು ಇದು ಕೂಡ ಹ್ಯೂಮಿಡ್ ವ್ಯಾಲುಮ್ ಆಗಿದೆ ಈಗ ಈ ತೇವವಾದ ವ್ಯಾಲುಮ್ ನ ನಡುವೆ ನೀವು ಇಲ್ಲಿ ಛೇದಕ ಬಿಂದುವನ್ನು ಪಡೆಯುತ್ತಿರುವಿರಿ ಈಗ ಈ ಛೇದನದ ಬಿಂದುವನ್ನು ಆಧರಿಸಿ ಅಲ್ಲಿ ಈ ರೇಖೆಯನ್ನು ಇಂಟರ್ಪೋಲೇಟ್ ಅಥವಾ ಎಕ್ಸ್ಟ್ರಾಪೋಲೇಟ್ ಮಾಡುವುದರಿಂದ ತೇವವಾದ ವ್ಯಾಲುಮ್ ನಿಖರವಾಗಿ ಎಲ್ಲಿ ಇರುತ್ತದೆ ಎಂಬುದನ್ನು ಹೇಳಬಹುದು ನೀವು ಈ ರೇಖೆಯನ್ನು ಇಲ್ಲಿ ಇಂಟರ್ಪೋಲೇಟ್ ಮಾಡಿದರೆ ಮತ್ತು ತೇವವಾದ ವ್ಯಾಲುಮ್ ಅನ್ನು ನೀವು ಇಲ್ಲಿ ಪಡೆಯಬಹುದು ಈ ಛೇದನ ಬಿಂದುವಿನಲ್ಲಿ ತೇವವಾದ ವ್ಯಾಲುಮ್ ನ್ನು ಲೆಕ್ಕ ಹಾಕಲು ನೀವು ತೇವವಾದ ವ್ಯಾಲುಮ್ ದ ರೇಖೆಯ ಛೇದನವನ್ನು ನೀವು ನೋಡಬೇಕು ಅದಕ್ಕೆ ಅನುಗುಣವಾದ ಮೌಲ್ಯವು ನಿಮಗೆ ತೇವವಾದ ವ್ಯಾಲುಮ್ ಅನ್ನು ನೀಡುತ್ತದೆ ಡಿವ್ ಬಿಂದು ಮತ್ತು ಡ್ರೈ ಬಲ್ಬ್ ತಾಪಮಾನದ ಛೇದನದಿಂದ ನಿರ್ದಿಷ್ಟ ಎಂಥಾಲ್ಪಿಯನ್ನು ಪಡೆಯಬಹುದು ಇದು ಸ್ಯಾಚುರೇಶನ್ ರೇಖೆಯಲ್ಲಿ 20 0C ಛೇದಿಸಲ್ಪಡುತ್ತದೆ ಮತ್ತು ನೀವು ಆ ಎಂಥಾಲ್ಪಿ ವಕ್ರ ರೇಖೆಯ್ಲಲ್ಲಿ ಹೋದರೆ ನೀವು ಆ ಛೇದನ ಬಿಂದುವನ್ನು ಸ್ಫೆಸಿಫಿಕ್ ಎಂಥಾಲ್ಪಿಯಾಗಿ ಪಡೆಯುತ್ತೀರಿ ಈ ಛೇದಕ ಬಿಂದುಗಳು ರೇಖೆ ಅಥವಾ ಪ್ರೊಫೈಲ್ ಗಳು ಎಂಥಾಲ್ಪಿ ವಿಚಲನವನ್ನು ಪ್ರತಿನಿಧಿಸುತ್ತದೆ ಈಗ ಈ ಎಂಥಾಲ್ಪಿ ವಿಚಲನ ಕರ್ವ್ ಬರುವ ಈ ಛೇದನದ ಬಿಂದುವಿನಲ್ಲಿ ಅದರ ಹತ್ತಿರವಿರುವ ಎರಡು ಪ್ರೊಫೈಲ್ಗಳ ಮೌಲ್ಯಗಳನ್ನು ಇಂಟರ್ಪೋಲೇಟ್ ಮಾಡುವ ಅಥವಾ ಎಕ್ಸ್ಟ್ರಾಪೋಲೇಟ್ ಮಾಡುವ ಮೂಲಕ ತಿಳಿಯಬೇಕು ನಂತರ ನೀವು ಎಂಥಾಲ್ಪಿ ವಿಚಲನದ ಅನುಗುಣವಾದ ಮೌಲ್ಯವನ್ನು ಪಡೆಯಬಹುದು ಆದ್ದರಿಂದ ಇದರ ಆಧಾರದ ಮೇಲೆ ಸೈಕ್ರೋಮೆಟ್ರಿಕ್ ಚಾರ್ಟ್ ತೇವವಾದ ವ್ಯಾಲುಮ್ ಸ್ಫೆಸಿಫಿಕ್ ಎಂಥಾಲ್ಪಿ ಎಂಥಾಲ್ಪಿ ವಿಚಲನ ಡಿವ್ ಬಿಂದು ತಾಪಮಾನ ಡ್ರೈ ಬಲ್ಬ್ ತಾಪಮಾನ ಮತ್ತು ಹ್ಯೂಮಿಡ್ ಬಲ್ಬ್ ತಾಪಮಾನವನ್ನು ನಾವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ನೀವು ರಿಲೇಟಿವ್ ಆರ್ದ್ರತೆ ಮತ್ತು ತೇವವಾದ ವ್ಯಾಲುಮ್ ಅನ್ನು ಪಡೆಯಬಹುದು ಆದ್ದರಿಂದ ಈ ರೀತಿಯಲ್ಲಿ ನೀವು ಈ ಸೈಕ್ರೋಮೆಟ್ರಿಕ್ ಚಾರ್ಟ್ ಅನ್ನು ಓದಬೇಕು ಮುಂದೆ ನಿಮಗೆ ತಿಳಿದಿರುವ 1 5 kg ನೀರನ್ನು ಒಳಗೊಂಡಿರುವ ಒಣ ಗಾಳಿಯ ಪ್ರಮಾಣ ಎಷ್ಟಿರಬೇಕು ಎಂಬುದನ್ನು ನೀವು ಕಂಡುಹಿಡಿಯಬೇಕು ಈ ಸಂದರ್ಭದಲ್ಲಿ ಇದರ ಅರ್ಥ 1 kg ನೀರು ವಾಸ್ತವವಾಗಿ ಯಾವ ಪ್ರಮಾಣದ ಗಾಳಿಯನ್ನು ಹೊಂದಿರುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು ಒಣ ಗಾಳಿಯ ಆರ್ದ್ರತೆಯನ್ನ ಭಾಗಿಸುವ ಮೂಲಕ ಅದನ್ನು ಲೆಕ್ಕ ಹಾಕಬಹುದು ಆ ಅಬ್ಸಲ್ಯೂಟ್ ಆರ್ದ್ರತೆ 0 011 ಇದೆ ಎಂದು ನಿಮಗೆ ಗೊತ್ತಿದೆ ಆದ್ದರಿಂದ ನೀವು ಇದನ್ನು 1 5 kg ನೀರನ್ನು ಆರ್ದ್ರತೆಯಿಂದ ಭಾಗಿಸಬೇಕು 5 kg ನೀರಿನಲ್ಲಿ ಇರಬಹುದಾದ ಒಣ ಗಾಳಿಯನ್ನು ನೀವು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಅಂತೆಯೇ 2 kg ನೀರನ್ನು ಆಕ್ರಮಿಸಿರುವ ಗಾಳಿಯು ಎಷ್ಟು ಪ್ರಮಾಣದಲ್ಲಿದೆ ಎಂಬುದನ್ನು ಕಂಡುಹಿಡಿಯಬೇಕು ತೇವವಾದ ವ್ಯಾಲುಮ್ ದಿಂದ ನೀವು ಅದನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಸೈಕ್ರೋಮೆಟ್ರಿಕ್ ಚಾರ್ಟ್ನಿಂದ ಆ ತೇವವಾದ ವ್ಯಾಲುಮ್ 0 855 ಆಗಿದೆ ನಮಗೆ ಅಬ್ಸಲ್ಯೂಟ್ ಆರ್ದ್ರತೆ ಗೊತ್ತಿದೆ ನೀವು ಈ ತೇವವಾದ ವ್ಯಾಲುಮ್ ಅನ್ನು ಅಬ್ಸಲ್ಯೂಟ್ ಆರ್ದ್ರತೆಯಿಂದ ಭಾಗಿಸಿದರೆ ಮತ್ತು ಈ ಪ್ರಮಾಣದ ನೀರಿನಿಂದ ಗುಣಿಸಿದರೆ ನಂತರ ನೀವು 2 kg ನೀರಿನಲ್ಲಿ ಒಳಗೊಂಡಿರುವ ಒಟ್ಟು ವ್ಯಾಲುಮ್ ಅನ್ನು ಪಡೆಯಬಹುದು ಇದು 160 59 ಮೀಟರ್ ಕ್ಯೂಬ್ ಆಗಿರುತ್ತದೆ ಇನ್ನೊಂದು ಉದಾಹರಣೆಯನ್ನು ಲೆಕ್ಕ ಮಾಡೋಣ ಈ ಆರ್ದ್ರತೆಯ ಬಗ್ಗೆ ಮತ್ತು ಆ ಭಾಗಶಃ ಒತ್ತಡ ಏನು ಎಂದು ನಿಮಗೆ ತಿಳಿದಿದೆ ಇವುಗಳ ಆಧಾರದ ಮೇಲೆ ನಾವು ಇತರ ಮಟರೀಯಲ್ ಬ್ಯಾಲನ್ಸ್Material balance ಮೇಲಿನ ಸಮಸ್ಯೆಯನ್ನು ನೋಡೋಣ 25 0C ತಾಪಮಾನದಲ್ಲಿ ಮತ್ತು 3 Bar ಒತ್ತಡದಲ್ಲಿ 0 80 m3h ನಂತೆ ವ್ಯಾಲುಮೆಟ್ರಿಕ್ ಹರಿವಿನ ದರದಲ್ಲಿ ಹರಿಯುವ ಗಾಳಿ ಪ್ರಕ್ರಿಯೆಗೆ ನೀಡಲಾಗುತ್ತದೆ ಗಾಳಿಯು 80 ರಿಲೇಟಿವ್ ಹ್ಯೂಮಿಡಿಟಿಯನ್ನು ಹೊಂದಿದೆ ಒಣ ಗಾಳಿಯ ಮೋಲಾರ್ ಸಂಯೋಜನೆಯು 21 ಆಕ್ಸಿಜನ್ ಮತ್ತು 79 ನೈಟ್ರೋಜನ್ ನ್ನು ಹೊಂದಿದೆ ಪ್ರಕ್ರಿಯೆಗೆ ಪ್ರವೇಶಿಸುವ ನೀರು ಒಣ ಗಾಳಿ ಮತ್ತು ಆಕ್ಸಿಜನ್ ದ ಮೋಲಾರ್ ಹರಿವಿನ ಪ್ರಮಾಣವನ್ನು ನಿರ್ಧರಿಸಿ ಈಗ ಈ ಸಂದರ್ಭದಲ್ಲಿ ರಿಲೇಟಿವ್ ಆರ್ದ್ರತೆಯ ವ್ಯಾಖ್ಯಾನವನ್ನು ಬಳಸಿಕೊಂಡು ನೀವು ಮೊದಲು ನೀರಿನ ಭಾಗಶಃ ಒತ್ತಡವನ್ನು ಲೆಕ್ಕ ಹಾಕಬೇಕು ಆದ್ದರಿಂದ 80 ರಿಲೇಟಿವ್ ಆರ್ದ್ರತೆ ನಿಮಗೆ ನೀಡಲಾಗುತ್ತದೆ ಅಂದರೆ ಅದು 0 8 ಎಂದು ಅರ್ಥ ಇದನ್ನು ಮೂಲಭೂತವಾಗಿ ಈ ರೀತಿ ವ್ಯಾಖ್ಯಾನಿಸಲಾಗಿದೆ ನೀರಿನ ಆವಿಯ ಒತ್ತಡದಿಂದ ನೀರಿನ ಭಾಗಶಃ ಒತ್ತಡವನ್ನು ಭಾಗಿಸಬೇಕು ಇಲ್ಲಿ ಈ ಸಮೀಕರಣದಿಂದ ಇದನ್ನು ಪ್ರತಿನಿಧಿಸಲಾಗುತ್ತದೆ ಮತ್ತು ಅದರ ನಂತರ ನೀವು 25 0C ಮತ್ತು 0 03 bar ಒತ್ತಡದಲ್ಲಿ ಆವಿಯ ಒತ್ತಡವನ್ನು ಈ ಸಮೀಕರಣದಿಂದ ಲೆಕ್ಕ ಹಾಕಬಹುದು 8 ಇದು ನೀರಿನ ಭಾಗಶಃ ಒತ್ತಡವನ್ನು 0 03 ರಿಂದ ಭಾಗಿಸುವುದಕ್ಕೆ ಸಮಾನವಾಗಿರುತ್ತದೆ ಆವಿಯ ಒತ್ತಡವನ್ನು 0 ಆದ್ದರಿಂದ ಈ ಸಮೀಕರಣದಿಂದ ನೀರಿನ ಭಾಗಶಃ ಒತ್ತಡವನ್ನು ಪಡೆಯಲಾಗುತ್ತದೆ ಇದನ್ನು 0 8 ಅನ್ನು 0 03 ರಿಂದ ಗುಣಿಸುವುದರಿಂದ ಪಡೆಯಲಾಗುತ್ತದೆ ಮತ್ತು ಈ ಭಾಗಶಃ ಒತ್ತಡವನ್ನು ಈ ಸಮೀಕರಣದಿಂದ ಪ್ರತಿನಿಧಿಸಬಹುದು ಇಲ್ಲಿ yH2O ನ ನೀರಿನ ಭಾಗಶಃ ಒತ್ತಡವನ್ನು ಒತ್ತಡ P ದಿಂದ ಗುಣಿಸಲಾಗುತ್ತದೆ ಈಗ ಈ ಸಮೀಕರಣದಲ್ಲಿ ಈ ಮೌಲ್ಯವನ್ನು ಇಲ್ಲಿ ತುಂಬಿ ಈ ನೀರಿನ ಭಾಗಶಃ ಒತ್ತಡವನ್ನು ನೀವು ಸರಳವಾಗಿ ಪಡೆಯಬಹುದು ಮತ್ತು ನಂತರ ನೀವು ಎರಡು ಸಮೀಕರಣಗಳ ಆಧಾರದ ಮೇಲೆ ಮೋಲ್ ಭಿನ್ನಾಂಶವನ್ನು ಪ್ರತಿನಿಧಿಸಬಹುದು ನಂತರ ನೀವು ನೀರಿನ ಮೋಲ್ ಭಿನ್ನಾಂಶ ಎಷ್ಟು ಎಂದು ಪಡೆಯಬಹುದು ಅದು 0 008 ಆಗಿರುತ್ತದೆ ಈಗ ಆದ್ದರಿಂದ ಈ ಸಂದರ್ಭದಲ್ಲಿ ನೀರಿನ ಮೋಲ್ ಭಿನ್ನಾಂಶವು ಆರ್ದ್ರತೆ ಗಾಳಿಯ ಪ್ರತಿ ಮೋಲ್ಗೆ 0 008 ಮೋಲ್ ನೀರಿಗೆ ಸಮನಾಗಿರುತ್ತದೆ ಶುಷ್ಕ ಗಾಳಿಯ ಮೋಲ್ ಭಿನ್ನಾಂಶವು 0 992 ಕ್ಕೆ ಸಮನಾಗಿರುತ್ತದೆ ಮಿಶ್ರಣದ ಒಟ್ಟು ಮೋಲ್ಗಳಿಂದ ನೀರಿನ ಮೋಲ್ ಭಿನ್ನಾಂಶವನ್ನು ಕಳೆದರೆ ಅದು 1 0 008 ಆಗಿರುತ್ತದೆ ಅದು ನಿಮಗೆ ಈ ಮಿಶ್ರಣದಲ್ಲಿ 0 992 ಮೋಲ್ ಭಿನ್ನಾಂಶ ಶುಷ್ಕ ಗಾಳಿಯನ್ನು ನೀಡುತ್ತದೆ ಈಗ ಆ ಸಂದರ್ಭದಲ್ಲಿ ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾದ ವ್ಯಾಲುಮೇಟ್ರಿಕ್ ಹರಿವಿನ ಪ್ರಮಾಣವನ್ನು ಬಳಸಿಕೊಂಡು ಐಡಿಯಲ್ ಗ್ಯಾಸ್ ಇಕ್ವೆಷನ್ ಆಫ್ ಸ್ಟೇಟ್ ಬಳಸಿಕೊಂಡು ಗಾಳಿಯ ಮೋಲಾರ್ ಹರಿವಿನ ಪ್ರಮಾಣವನ್ನು ಪಡೆಯಬಹುದು ತಿಳಿದಿರುವ ಮಾಹಿತಿಯನ್ನು ಈ ಸಮೀಕರಣದಲ್ಲಿ ತುಂಬಿದ ನಂತರ ನಾವು nPVRT ಎಂದು ಪಡೆಯಬಹುದು ಈಗ ಈ ಸಂದರ್ಭದಲ್ಲಿ ನಿಮಗೆ P ಅನ್ನು ನೀಡಲಾಗುತ್ತದೆ ಮತ್ತು V ನಿಮಗೆ ತಿಳಿದಿರುತ್ತದೆ ಮತ್ತು R ಮೌಲ್ಯವು 8 314 ರಿಂದ 10 5 ಆಗಿದೆ ತಿಳಿದಿರುವ ಮಾಹಿತಿಯನ್ನು ಈ ಸಮೀಕರಣಕ್ಕೆ ತುಂಬಿದ ನಂತರ ಸಮಸ್ಯೆಯ ಹೇಳಿಕೆಯಲ್ಲಿ ನೀಡಲಾದ ವ್ಯಾಲುಮೆಟ್ರಿಕ್ ಹರಿವಿನ ಪ್ರಮಾಣವನ್ನು ಬಳಸಿಕೊಂಡು ಐಡಿಯಲ್ ಗ್ಯಾಸ್ ಈಕ್ವೇಷನ್ ಆಫ್ ಸ್ಟೇಟ್ ಬಳಸಿಕೊಂಡು ಗಾಳಿಯ ಮೋಲಾರ್ ಹರಿವಿನ ಪ್ರಮಾಣವನ್ನು ಪಡೆಯಬಹುದು ಸಹಜವಾಗಿ ನೀವು ಈ ಯೂನಿಟ್ ಅನ್ನು ನೆನಪಿಟ್ಟುಕೊಳ್ಳಬೇಕು ಏಕೆಂದರೆ R ನ ಈ ಮೌಲ್ಯವು ವಿಭಿನ್ನ ಯೂನಿಟ್ ಗಳಿಗೆ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಏಕಮಾನದಯೂನಿಟ್ ಆಧಾರದ ಮೇಲೆ R ಮೌಲ್ಯದ ಈ ವಿಭಿನ್ನ ಮೌಲ್ಯಗಳನ್ನು ಬಳಸಲು ನೀವು ಜಾಗರೂಕರಾಗಿರಬೇಕು ಮತ್ತು ತಾಪಮಾನವನ್ನು ನಿಮಗೆ ನೀಡಲಾಗುತ್ತದೆ ಮತ್ತು ಆ ಸಂದರ್ಭದಲ್ಲಿ ಒಣ ಗಾಳಿಯ ಮೋಲ್ಗಳ ಸಂಖ್ಯೆಯು ಗಾಳಿಯ ಮೋಲ್ ಭಿನ್ನಾಂಶವನ್ನು ಒಟ್ಟು ಮೋಲ್ ದರದಿಂದ ಗುಣಿಸಲ್ಪಡುತ್ತದೆ ಈ ಲೆಕ್ಕಾಚಾರದ ಪ್ರಕಾರ 96 87 ಅನ್ನು ನೀಡಲಾಗಿದೆ ತದನಂತರ ನೀವು ಅದನ್ನು ಆ ಮೋಲ್ ಭಿನ್ನಾಂಶದಿಂದ ಗುಣಿಸಿದರೆ ನಾವು ಈಗಾಗಲೇ ಹಿಂದಿನ ಸ್ಲೈಡ್ಗಳಲ್ಲಿ ಲೆಕ್ಕ ಹಾಕಿದ್ದೇವೆ ಇದರಿಂದ ಗಾಳಿಯ ಮೋಲ್ ಭಿನ್ನಾಂಶವನ್ನು ಪಡೆಯಲಾಗುತ್ತದೆ ಆದ್ದರಿಂದ ಅದರ ಆಧಾರದ ಮೇಲೆ ನಾವು ಶುಷ್ಕ ಗಾಳಿಯ ಒಟ್ಟು ಮೋಲ್ 96 1 molh ಗೆ ಸಮನಾಗಿರುತ್ತದೆ ಎಂದು ಹೇಳಬಹುದು ಆದ್ದರಿಂದ ಸ್ಯಾಚುರೇಶನ್ ಎಂದರೇನು ಆರ್ದ್ರತೆ ಎಂದರೇನು ಆರ್ದ್ರತೆಯ ವಿಭಿನ್ನ ವ್ಯಾಖ್ಯಾನ ಅಥವಾ ವಿಭಿನ್ನ ರೂಪ ಯಾವುದು ಆ ಆರ್ದ್ರತೆಯನ್ನು ವಿವರಿಸುವ ಬಗೆ ಅಥವಾ ಆ ಸೈಕ್ರೋಮೆಟ್ರಿಕ್ ಚಾರ್ಟ್ನಿಂದ ಹೇಗೆ ಓದಬಹುದು ಮತ್ತು ಆ ಆರ್ದ್ರತೆಯ ವಿಭಿನ್ನ ಮೌಲ್ಯವನ್ನು ಹೇಗೆ ಪಡೆಯುವುದು ಮತ್ತು ಸೈಕ್ರೋಮೆಟ್ರಿಕ್ ಚಾರ್ಟ್ನಿಂದ ನೀವು ಅದರ ವಿಭಿನ್ನ ಸ್ವರೂಪವನ್ನು ಹೇಗೆ ಪಡೆಯುವುದು ಎಂದು ನಾವು ಈ ಉಪನ್ಯಾಸದಲ್ಲಿ ಕಲಿತಿದ್ದೇವೆ ನಾವು ವಸ್ತುವಿನ ಸಮತೋಲನವನ್ನು ಹೇಗೆ ಮಾಡಬಹುದು ಎಂಬುದನ್ನು ಆಧರಿಸಿ ನಾವು ವಸ್ತುವಿನ ಸಮತೋಲನವನ್ನು ಹೇಗೆ ಮಾಡಬಹುದು ಎಂಬುದನ್ನು ಆಧರಿಸಿ ನಿರ್ದಿಷ್ಟ ಪ್ರಕ್ರಿಯೆಯ ಘಟಕದಲ್ಲಿ ಆರ್ದ್ರತೆಯ ಮೌಲ್ಯವು ಒಣ ಗಾಳಿಗೆ ಮೂಲಭೂತವಾಗಿ ಬೇಕಾಗುತ್ತದೆ ಎಂಬ ಈ ಎಲ್ಲಾ ವಿಚಾರಗಳನ್ನು ಕಲಿತಿದ್ದೇವೆ ನಾನು ನಿಮಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಪಠ್ಯ ಪುಸ್ತಕಗಳನ್ನು ಸೂಚಿಸುತ್ತೇನೆ ಉದಾಹರಣೆಗಳಲ್ಲಿ ನೀಡಲಾದ ಹಲವಾರು ಸಮಸ್ಯೆಗಳನ್ನು ಅಭ್ಯಾಸ ಮಾಡಿ ಮತ್ತು ಆರ್ದ್ರತೆಯ ಆಧಾರದ ಮೇಲೆ ವಸ್ತು ಸಮತೋಲನವನ್ನು ಮಾಡುವ ಬಗ್ಗೆ ನಿಮ್ಮ ಹೆಚ್ಚಿನ ತಿಳುವಳಿಕೆಗೆ ಮತ್ತು ಆ ಸೈಕ್ರೋಮೆಟ್ರಿಕ್ ಚಾರ್ಟ್ ಅನ್ನು ಹೇಗೆ ಓದುವುದು ಮತ್ತು ಆ ಸೈಕ್ರೋಮೆಟ್ರಿಕ್ ಚಾರ್ಟ್ ನಿಂದ ವಸ್ತು ಸಮತೋಲನಕ್ಕಾಗಿ ಸಮೀಕರಣದಲ್ಲಿ ಆ ಮೌಲ್ಯಗಳನ್ನು ಹೇಗೆ ಬಳಸುವುದು ಇದು ನಿಮಗೆ ಸಹಾಯಕವಾಗಿದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದ ಮುಂದಿನ ತರಗತಿಯಲ್ಲಿ ನಮ್ಮ ಮುಂದಿನ ಉಪನ್ಯಾಸವು ಸಾಂದ್ರೀಕರಣ ಪ್ರಕ್ರಿಯೆ ಮತ್ತು ಆವಿಯಾಗುವಿಕೆಯ ಪ್ರಕ್ರಿಯೆಯಂತಹ ಫೇಸ್ ಬದಲಾವಣೆಯ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆಯನ್ನು ಒಳಗೊಂಡಿರುತ್ತದೆ